ಆತ್ಮೀಯ ವಿದ್ಯಾರ್ಥಿಗಳಿಗೆ ಮೊದಲನೆಯ ವಾರದ ಐದನೇ ತರಗತಿಗೆ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾವು ಅಕ್ಷಿ ಸಂಪರ್ಕ ಅಥವಾ ಕಣ್ಣುಗಳ ಭಾಷೆಯ ಪರಿಚಯ ಪಡೆದಿದ್ದೇವೆ ನಾವು ವಿವಿಧ ರೀತಿಯ ನೋಟಗಳನ್ನು ಅಧ್ಯಯನ ಮಾಡಿದ್ದೇವೆ ಈ ತರಗತಿಯಲ್ಲಿ ವಿಭಿನ್ನ ಅಂತರ ವ್ಯಕ್ತಿಯ ಸಂವಹನ ಸಂದರ್ಭಗಳಲ್ಲಿ ಅಕ್ಷಿ ಸಂಪರ್ಕದ ಪಾತ್ರವನ್ನು ಅಧ್ಯಯನ ಮಾಡೋಣ ಉದಾಹರಣೆಗೆ ತರಗತಿಗಳಲ್ಲಿ ಅಥವಾ ವಿಚಾರಸಂಕಿರಣಗಳಲ್ಲಿ ವಿಷಯ ಮಂಡನೆ ಮಾಡುವುದು ಮತ್ತು ಸಂದರ್ಶನಗಳನ್ನು ನೀಡುವುದು ಮುಂತಾದ ಇತರ ಕೆಲವು ವೃತ್ತಿಪರ ಸಂದರ್ಭಗಳು ಹೀಗೆ ಯಾವುದೇ ಸಂವಾದದ ಸಂದರ್ಭದಲ್ಲಿ ನೀವು ಮಾತನಾಡುತ್ತಿರುವ ಇತರ ವ್ಯಕ್ತಿಯ ಅಕ್ಷಿ ಗಳನ್ನು ನಿಮ್ಮೆಡೆಗೆ ಹಿಡಿದಿಟ್ಟುಕೊಳ್ಳುವುದು ಬಹಳ ಮುಖ್ಯ ವಾಸ್ತವವಾಗಿ ಅಕ್ಷಿ ಸಂಪರ್ಕವು ಮಾನವ ಸಂವಹನದ ಅವಿಭಾಜ್ಯ ಅಂಗವಾಗಿದೆ ಒಂದು ರೀತಿಯಲ್ಲಿ ಅದು ನಮ್ಮ ದೇಹದ ಸಂವಹನ ವ್ಯವಸ್ಥೆಯಲ್ಲಿ ಮೂಲಭೂತವಾದ ಮತ್ತು ಅನಿವಾರ್ಯವಾದ ಒಂದು ಅಂಶವೆಂದು ಕಂಡುಬರುತ್ತದೆ ಅಂತರ್ ವ್ಯಕ್ತೀಯ ಸಂವಹನದಲ್ಲಿ ವ್ಯಕ್ತಿಗಳು ಪರಸ್ಪರ ಅಕ್ಷಿ ಸಂಪರ್ಕ ಹೊಂದಿ ಸಂವಹನದಲ್ಲಿ ತೊಡಗಿದ್ದರೆ ಆಗ ಸಂದೇಶವನ್ನು ಉತ್ತಮವಾಗಿ ಗ್ರಹಿಸಿ ಉಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಜೊತೆಗೆ ನಾವು ನಮ್ಮ ಆಲೋಚನೆಗಳನ್ನು ಉತ್ತಮ ರೀತಿಯಲ್ಲಿ ವಿವರಿಸಲು ಮತ್ತು ತಕ್ಷಣದ ಪ್ರತಿಕ್ರಿಯೆಯನ್ನು ಸಹ ಪಡೆಯಲು ಸಾಧ್ಯವಾಗುತ್ತದೆ ಇನ್ನೊಬ್ಬ ವ್ಯಕ್ತಿಯ ನೋಟಕ್ಕೆ ಸ್ವಯಂಚಾಲಿತವಾಗಿ ನಮ್ಮ ನೋಟವು ಬೆರೆತರೆ ಆಗ ಇಬ್ಬರೂ ಒಂದೇ ವಿಷಯವನ್ನು ಗ್ರಹಿಸಲು ಮತ್ತು ಒಂದೇ ವಿಷಯಕ್ಕೆ ಪ್ರತಿಕ್ರಿಯಿಸಲು ಸಹಾಯವಾಗುತ್ತದೆ ಅಂತರ್ ವ್ಯಕ್ತೀಯ ಸಂಬಂಧ ಸಂಭಾಷಣೆಯ ಸಮಯದಲ್ಲಿ ಮತ್ತು ಸಣ್ಣ ಗುಂಪು ಸಂವಹನಗಳಲ್ಲಿ ಕೌಶಲ್ಯವು ಹೇಗೆ ಸಹಾಯ ಮಾಡುತ್ತದೆ ಎಂಬುದನ್ನು ನಾವು ನೋಡೋಣ ಈ ರೀತಿಯ ಜಂಟಿ ಅಕ್ಷಿ ಸಂಪರ್ಕದ ವಿದ್ಯಮಾನವು ಭಾಷೆಯ ಬೆಳವಣಿಗೆಗೆ ಮತ್ತು ಸಾಮಾಜಿಕ ಅರಿವಿನೊಂದಿಗೆ ವಿಶೇಷವಾಗಿ ಚಿಕ್ಕಮಕ್ಕಳಲ್ಲಿಯೇ ಸುಗಮವಾಗಿ ರೂಪುಗೊಳ್ಳುತ್ತದೆ ಹಿಂದಿನ ತರಗತಿಯಲ್ಲಿ ನಾವು ನರಗಳ ಭಾಷಾ ಸಂಯೋಜನೆಯನ್ನು ಉಲ್ಲೇಖಿಸಿದ್ದೇನೆ NLP ವಲಯದಲ್ಲಿ ಕೆಲಸ ಮಾಡುವ ಸಿದ್ಧಾಂತಿಗಳು ಹೇಳುವುದೇನೆಂದರೆ ಆಲೋಚನಾ ಪ್ರಕ್ರಿಯೆಗಳಿಗೆ ನೈಸರ್ಗಿಕವಾಗಿ ಕಣ್ಣಿನ ಚಲನೆಗಳು ಎಂದಿಗೂ ಯಾದೃಚಿಕ ಆಗಿರುವುದಿಲ್ಲ ಎಂಬುದು ಬದಲಿಗೆ ಈ ಕಣ್ಣಿನ ಚಲನೆಗಳು ನಾವು ಯೋಚಿಸುತ್ತಿರುವ ವಿಷಯ ಮತ್ತು ಆಲೋಚನೆಗಳ ಹಿರಿದಾದ ಮಾದರಿಯೊಂದಿಗೆ ಸಂಬಂಧ ಹೊಂದಿರುತ್ತವೆ ಅಕ್ಷಿ ಸಂಪರ್ಕದ ಮಟ್ಟ ಕೆಲವು ಸಂದರ್ಭಗಳಲ್ಲಿ ಕಣ್ಣಿನ ಸಂಪರ್ಕದ ಸಂಪೂರ್ಣ ಕೊರತೆಯು ವ್ಯಕ್ತಿಗಳ ಮನೋವೈದ್ಯಕೀಯ ಅಥವಾ ನರವೈಜ್ಞಾನಿಕ ಕಾರ್ಯವನ್ನು ಪ್ರತಿಬಿಂಬಿಸುತ್ತವೆ ವಿವಿಧ ವೈದ್ಯಕೀಯ ಸಂಶೋಧನಾ ಪತ್ರಿಕೆಗಳಲ್ಲಿ ಈ ಅಂಶವನ್ನು ಕುರಿತಂತೆ ವಿಮರ್ಶಿಸಲಾಗಿದೆ ಮತ್ತು ನಂತರದ ವಿವಿಧ ಸಂಶೋಧನೆಗಳು ವೃತ್ತಿಪರ ಸಂದರ್ಭಗಳಲ್ಲಿಯೂ ಸಹ ಅವುಗಳನ್ನು ವಿಧಿಯುಕ್ತವಾಗಿ ದೃಢೀಕರಿಸಿವೆ ಖಿನ್ನತೆ ಅಥವಾ ಆತಂಕ ಅಥವಾ ಮನೋವಿಕೃತಗಳು ಕಾಡುತ್ತಿರುವ ಜನರು ಉತ್ತಮ ಅಕ್ಷಿ ಸಂಪರ್ಕವನ್ನು ಹೊಂದಿರುವ ಕಷ್ಟಪಡುವುದನ್ನು ವೈದ್ಯಕೀಯ ಸಂಶೋಧಕರು ಕಂಡುಹಿಡಿದಿದ್ದಾರೆ ಅಂತೆಯೇ ಗಮನಹರಿಸುವಲ್ಲಿ ಕೊರತೆಯನ್ನು ಅಸ್ವಸ್ಥತೆಯನ್ನು ಅಥವಾ ಹೈಪರ್ಯಾಕ್ಟಿವಿಟಿ ಹೊಂದಿರುವ ಜನರು ಒಂದೇ ನೋಟದಲ್ಲಿ ಸುತ್ತಲಿನ ಪರಿಸರವನ್ನು ವೇಗವಾಗಿ ಗಮನಿಸುವುದನ್ನು ನೋಡಿರಬಹುದು ವೈದ್ಯಕೀಯ ಚಿಕಿತ್ಸೆಯ ಪ್ರಕ್ರಿಯೆಗಳಲ್ಲಿ ಉತ್ತಮ ಅಕ್ಷಿ ಸಂಪರ್ಕವು ರೋಗಿಗಳಲ್ಲಿ ನಾ ಮಾನಸಿಕ ತೊಂದರೆಗಳನ್ನು ಹೆಚ್ಚು ಯಶಸ್ವಿಯಾಗಿ ಗುರುತಿಸಲು ಸಹಾಯ ಮಾಡುತ್ತವೆ ಈ ಅಂಶವನ್ನು ನಾವು ತರಗತಿಯಲ್ಲಿ ಪಾಠ ಮಾಡುವಾಗ ಮತ್ತು ಇತರ ವೃತ್ತಿಪರ ಅಂತರ್ ವ್ಯಕ್ತಿಯ ಸಂವಹನ ಸಂದರ್ಭಗಳಲ್ಲಿಯೂ ಸಹ ಈ ಪ್ರವೃತ್ತಿಗಳನ್ನು ಕಾಣಬಹುದು ತರಗತಿಯ ಸನ್ನಿವೇಶಗಳಲ್ಲಿ ಇಂತಹ ವಿಚಾರಗಳು ಚೆನ್ನಾಗಿ ಪ್ರತಿಫಲಿಸುತ್ತವೆ ನಮ್ಮ ಅನುಭವದ ಆಧಾರದಮೇಲೆ ನಮ್ಮೆಲ್ಲರಿಗೂ ತಿಳಿದಿರುವುದು ಏನೆಂದರೆ ಶಿಕ್ಷಕರು ತರಗತಿಯಲ್ಲಿ ಪಾಠ ಮಾಡುವಾಗ ವಿದ್ಯಾರ್ಥಿಗಳೊಂದಿಗೆ ಅಕ್ಷಿ ಸಂಪರ್ಕ ಹೊಂದಿದೆ ಎಲ್ಲಿಯೋ ನೋಡುತ್ತಾ ಪಾಠ ಮಾಡುತ್ತಾರೆ ಎಂಬುದು ಆದರೆ ವಿದ್ಯಾರ್ಥಿಗಳು ಅವರೊಂದಿಗೆ ಅಕ್ಷಿ ಸಂಪರ್ಕವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುವ ಶಿಕ್ಷಕರಿಂದ ಹೆಚ್ಚಿನ ವಿಷಯವನ್ನು ಗ್ರಹಿಸಿ ಕಲಿಯುತ್ತಾರೆ ಮತ್ತು ಅಕ್ಷಿ ಸಂಪರ್ಕವನ್ನು ಕಾಪಾಡಿಕೊಳ್ಳದೆ ತಮ್ಮ ಟಿಪ್ಪಣಿಗಳನ್ನು ನಿರಂತರವಾಗಿ ಉಲ್ಲೇಖಿಸುವ ಅಥವಾ ಕಪ್ಪು ಹಲಗೆಯಲ್ಲಿ ಬರೆಯುವ ಶಿಕ್ಷಕರೊಂದಿಗೆ ವಿದ್ಯಾರ್ಥಿಗಳು ಬೇಸರಗೊಳ್ಳುತ್ತಾರೆ Manusov ಅವರು ಶಿಕ್ಷಕರ ಅಕ್ಷಿ ಸಂಪರ್ಕದ ಮಹತ್ವವನ್ನು ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ ಇದನ್ನು ಅವರು ಶಿಕ್ಷಕರ ನೋಟ ಎಂದು ಕರೆಯುತ್ತಾರೆ ಮತ್ತು ವಿದ್ಯಾರ್ಥಿಗಳ ತರಗತಿ ಕೊಠಡಿ ನಡವಳಿಕೆಯನ್ನು ನಿರ್ವಹಿಸಲು ನಾವು ಇದನ್ನು ಹೆಚ್ಚಾಗಿ ಬಳಸುತ್ತೇವೆ ಜೊತೆಗೆ ಒಂದು ದೂರು ನೋಟ ಬೀರುವ ಮೂಲಕ ಶಿಸ್ತನ್ನು ಪಾಲಿಸಲು ವಿದ್ಯಾರ್ಥಿಗಳನ್ನು ಶಿಕ್ಷಿಸುವ ನಿಟ್ಟಿನಲ್ಲಿ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳುತ್ತವೆ ಆದರೂ ಇದರ ಜೊತೆಗೆ ನಾವು ಯಾವುದೇ ವ್ಯಕ್ತಿಯೊಂದಿಗೆ ಅನಗತ್ಯವಾಗಿ ದೀರ್ಘಾವಧಿಯ ಸಂಪರ್ಕವನ್ನು ಹೊಂದಿರುವುದು ಬಹಳ ಮುಖ್ಯ ಏಕೆಂದರೆ ಅದು ಹಗೆತನ ಅಥವಾ ಬೆದರಿಕೆಯ ಗ್ರಹಿಕೆಯನ್ನು ಉಂಟುಮಾಡಬಹುದು ಅಥವಾ ಆ ವ್ಯಕ್ತಿ ನಮ್ಮನ್ನು ಸ್ನೇಹಮಯವಾಗಿ ಇರಲು ಸಹಕರಿಸದೆ ಇರಬಹುದು ಗುಂಪು ಚರ್ಚೆಗಳಲ್ಲಿ ಕೂಡ ಅಕ್ಷಿ ಸಂಪರ್ಕವು ಬಹಳ ಮುಖ್ಯವಾದದ್ದು ಗುಂಪು ಚರ್ಚೆಗಳಲ್ಲಿ ಮತ್ತು ಸಾರ್ವಜನಿಕ ಚರ್ಚೆಗಳಲ್ಲಿ ಕುಳಿತುಕೊಳ್ಳುವ ಭೌತಿಕ ವ್ಯವಸ್ಥೆಯನ್ನು ಬಹಳ ಸೂಕ್ಷ್ಮವಾಗಿ ವಿನ್ಯಾಸಗೊಳಿಸಲಾಗಿರುತ್ತದೆ ಭಾಗವಹಿಸುವ ಎಲ್ಲರಿಗೂ ಎಲ್ಲರೂ ಕಾಣಿಸುವ ರೀತಿ ಸಕಾರಾತ್ಮಕ ಅಕ್ಷಿ ಸಂಪರ್ಕವನ್ನು ಹೊಂದಲು ಅನುವಾಗುವಂತೆ ಇರುತ್ತವೆ ಮತ್ತು ಅವರು ಪ್ರೇಕ್ಷಕರೊಂದಿಗೆ ತಡೆಯಿಲ್ಲದೆ ಅಕ್ಷಿ ಸಂಪರ್ಕವನ್ನು ಹೊಂದಿರುತ್ತಾರೆ ಇಲ್ಲಿ ಕೊಟ್ಟಿರುವ ಚಿತ್ರದಲ್ಲಿ ನಾನಲ್ಲೇ ಪ್ರೇಕ್ಷಕರ ಮುಂದೆ ಅರ್ಧ ವೃತ್ತದಲ್ಲಿ ಕುಳಿತಿದ್ದಾರೆ ಜೊತೆಗೆ ಭಾಷಣಕಾರರ ಮುಂದೆ ನೇಮ್ ಬೋರ್ಡ್ ಗಳಿವೆ ಮತ್ತು ಬೆಳಕು ಸಹ ಸಮರ್ಪಕವಾಗಿ ಪ್ರಕಾಶಮಾನವಾಗಿದೆ ಧನಾತ್ಮಕ ಅಕ್ಷಿ ಸಂಪರ್ಕವನ್ನು ಪ್ರೋತ್ಸಾಹಿಸುವ ಆಸನ ವ್ಯವಸ್ಥೆಗಳಿಗೆ ಹೋಲಿಕೆ ಮಾಡಿ ಅಕ್ಷಿ ಸಂಪರ್ಕವು ಸಂಪೂರ್ಣವಾಗಿ ಸಾಧ್ಯವಾಗದ ಕೆಲವು ಇತರ ಚಿತ್ರಗಳನ್ನು ಸಹ ನಾವು ನೋಡಬಹುದು ಈ ಚಿತ್ರದಲ್ಲಿ ವೇದಿಕೆಯ ವ್ಯವಸ್ಥೆ ಅಥವಾ ದೃಶ್ಯವು ಬಹಳ ಚೆನ್ನಾಗಿ ಮಾಡಲ್ಪಟ್ಟಿದೆ ಎಂದು ನಾವು ಅಂದುಕೊಳ್ಳುತ್ತೇವೆ ಅಲ್ಲಿ ಒಂದು ಸುಂದರವಾದ ವೇದಿಕೆಯ ದೃಶ್ಯವಿದೆ ಆರಾಮದಾಯಕವಾದ ಕುರ್ಚಿ ಗಳಿವೆ ಕಡಿಮೆ ಕೋಷ್ಠಕಗಳಿವೆ ಆದರೆ ಕುರ್ಚಿಗಳನ್ನು ನೇರವಾದ ಗೆರೆಯಂತೆ ಒಬ್ಬರ ಪಕ್ಕ ಒಬ್ಬರು ಕೂರುವಂತೆ ಇರಿಸಲಾಗಿದೆ ಆದರೆ ಈ ವ್ಯವಸ್ಥೆಯಲ್ಲಿ ಭಾಷಣಕಾರರು ಭಾಗವಹಿಸುವಾಗ ಪರಸ್ಪರ ಸಂಪರ್ಕ ಹೊಂದಲು ಸಾಧ್ಯವಾಗವುದಿಲ್ಲ ಭಾಗವಹಿಸುವಿಕೆಯ ಮಟ್ಟ ಮತ್ತು ಮಾತನಾಡುವವರ ಉತ್ಸಾಹವು ಇಂತಹ ವ್ಯವಸ್ಥೆಯಲ್ಲಿ ತಂತಾನೇ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ ಈ ಎರಡು ವಿಭಿನ್ನ ಆಸನ ವ್ಯವಸ್ಥೆಗಳು ವಿಚಾರ ವಿನಿಮಯದಲ್ಲಿ ಸಂಪರ್ಕದ ಮಹತ್ವವನ್ನು ಸ್ವಯಂಚಾಲಿತವಾಗಿ ತಿಳಿಸುತ್ತವೆ ಸಂದರ್ಶನದ ಸಂದರ್ಭಗಳಲ್ಲಿಯೂ ಕೂಡ ಅಕ್ಷಿ ಸಂಪರ್ಕವು ಬಹಳ ಮುಖ್ಯವಾಗಿರುತ್ತದೆ ವಾಸ್ತವವಾಗಿ ನೇರ ಮತ್ತು ಸಕಾರಾತ್ಮಕ ಅಕ್ಷಿ ಸಂಪರ್ಕವೂ ಸಂವಹನ ನಡೆಸುತ್ತಿರುವ ಸಂದೇಶವನ್ನು ಒಪ್ಪಿಕೊಳ್ಳಲು ಅಥವಾ ನಿರಾಕರಿಸುವ ನಿಟ್ಟಿನಲ್ಲಿ ಬಹಳ ಪ್ರಭಾವ ಬೀರುತ್ತದೆ ಸಂವಹನ ನಡೆಸುವಾಗ ಅಕ್ಷಿ ಸಂಪರ್ಕವು ನಮ್ಮ ಆಸಕ್ತಿಯ ಮಟ್ಟವನ್ನು ತಿಳಿಸುತ್ತದೆ ಅಷ್ಟೇ ಅಲ್ಲದೆ ನಮ್ಮ ಆತ್ಮವಿಶ್ವಾಸ ಹಾಗೂ ನಮ್ಮ ವೃತ್ತಿಪರ ತಯಾರಿಯನ್ನು ಕೂಡ ಅಭಿವ್ಯಕ್ತಿಸುತ್ತದೆ ಎಂದು ಹೇಳಬಹುದು ಅಭ್ಯರ್ಥಿಯ ಸಂದರ್ಶನದ ಸಕಾರಾತ್ಮಕ ಅಕ್ಷಿ ಸಂಪರ್ಕವು ಅವನಲ್ಲಿರುವ ಆಸಕ್ತಿ ಮತ್ತು ತಯಾರಿಯನ್ನು ಸೂಚಿಸುತ್ತದೆ ಮತ್ತು ವ್ಯಕ್ತಿಯು ಉದ್ಯೋಗ ನೀಡುವವರ ಸಮಯ ಮತ್ತು ಹುರುಪನ್ನು ಕುರಿತಂತೆ ಜಾಗರೂಕನಾಗಿರುವುದರ ಜೊತೆಗೆ ಅವರೆಡೆಗೆ ಕೃತಜ್ಞತಾ ಭಾವವನ್ನು ಕೂಡ ಹೊಂದಿರುತ್ತಾನೆ ಇದು ಕೇವಲ ಅವನು ನೀಡುವ ಉತ್ತರಗಳಿಂದ ಮಾತ್ರವೇ ಅಲ್ಲದೆ ಅವನ ಅಕ್ಷಿ ಸಂಪರ್ಕ ಹಾಗೂ ಆತ್ಮವಿಶ್ವಾಸದಿಂದಲೂ ವ್ಯಕ್ತವಾಗುತ್ತದೆ ಆದ್ದರಿಂದ ಸಂದರ್ಶನದ ಸಮಯದಲ್ಲಿ ಅಭ್ಯರ್ಥಿಯು ತನ್ನ ಪಾದರಕ್ಷೆಗಳ ಕಡೆಗೆ ನೋಡುತ್ತಿದ್ದರೆ ಅಥವಾ ಮೇಜಿನ ಕಡೆಗೆ ಗಮನ ಹರಿಸಿದರೆ ಇದು ಅವನಲ್ಲಿ ಆತ್ಮವಿಶ್ವಾಸದ ಕೊರತೆ ಯನ್ನು ಹಾಗೂ ಸಿದ್ಧತೆಯ ಕೊರತೆಯನ್ನು ಸೂಚಿಸುತ್ತದೆ ಜೊತೆಗೆ ಅಭ್ಯರ್ಥಿಯು ಕೊಂಚ ಆತಂಕವನ್ನು ಹೊಂದಿದ್ದಾನೆ ಎಂದು ಅರ್ಥಮಾಡಿಕೊಳ್ಳಬಹುದು ಇದಕ್ಕೆ ವಿರುದ್ಧವಾಗಿ ಅಭ್ಯರ್ಥಿಯು ಉತ್ತಮ ಅಕ್ಷಿ ಸಂಪರ್ಕವನ್ನು ಹೊಂದಿದ್ದರೆ ಅವನು ಬಹಳಷ್ಟು ತಯಾರಿ ಮಾಡಿಕೊಂಡು ಆತ್ಮವಿಶ್ವಾಸದಿಂದ ಕೂಡಿದ್ದಾನೆ ಎಂದು ಅರ್ಥ ಒಬ್ಬರಿಗಿಂತ ಹೆಚ್ಚು ಸಂದರ್ಶಕರು ಇದ್ದಾಗ ಅಭ್ಯರ್ಥಿಯು ಯಾರೊಡನೆ ಅಕ್ಷಿ ಸಂಪರ್ಕ ಹೊಂದಬೇಕೆಂಬ ಗೊಂದಲಕ್ಕೀಡಾಗುತ್ತಾರೆ ಸಂದರ್ಶಕರು ಇಬ್ಬರಿಗಿಂತ ಹೆಚ್ಚಿಗೆ ಇದ್ದಾಗ ಯಾರು ಪ್ರಶ್ನೆ ಮಾಡುತ್ತಾರೋ ಅವರಿಗೆ ಮಾತ್ರ ಗಮನ ಹರಿಸಬೇಕೇ ಅಥವಾ ಎಲ್ಲರೊಡನೆಯೂ ಅಕ್ಷಿ ಸಂಪರ್ಕವನ್ನು ಹೊಂದಬೇಕೋ ಪ್ರಶ್ನೆಯನ್ನು ಕೇಳಿದ ವ್ಯಕ್ತಿಯ ಮೇಲೆ ಅಭ್ಯರ್ಥಿಯು ಸ್ವಯಂಚಾಲಿತವಾಗಿ ಹೆಚ್ಚು ಗಮನಹರಿಸಬೇಕು ಜೊತೆಗೆ ಉತ್ತರಿಸುವಾಗ ತಂಡದ ಉಳಿದ ಸದಸ್ಯರು ಇಂದಿಗೂ ಸಹ ಸಮಾನ ಸಂಪರ್ಕವನ್ನು ಕಾಯ್ದುಕೊಳ್ಳಬೇಕು ಎಂದು ನಾನು ಸೂಚಿಸುತ್ತೇನೆ ಸಂದರ್ಶನಗಳಲ್ಲಿ ಸಕಾರಾತ್ಮಕ ಅಕ್ಷಿ ಸಂಪರ್ಕವು ಅಭ್ಯರ್ಥಿಯ ಪ್ರಾಮಾಣಿಕತೆ ಆಸಕ್ತಿ ಮತ್ತು ಉದ್ದೇಶಗಳನ್ನು ಪ್ರದರ್ಶಿಸುತ್ತದೆ ಸಕಾರಾತ್ಮಕ ಅಕ್ಷಿ ಸಂಪರ್ಕವನ್ನು ಹೊಂದುವುದು ಒಳ್ಳೆಯದು ಎಂದು ಹೇಳುತ್ತೇವೆ ಯಾದರೂ ಅಕ್ಷಿ ಸಂಪರ್ಕವನ್ನು ಹಠಾತ್ ಬದಲಾಯಿಸಬಾರದು ಎಂಬ ಎಚ್ಚರಿಕೆವಹಿಸಬೇಕು ಉದಾಹರಣೆಗೆ ನೀವು ಸಂದರ್ಶನದ ಮಂಡಳಿಯನ್ನು ಸಕಾರಾತ್ಮಕ ಅಕ್ಷಿ ಸಂಪರ್ಕದಿಂದ ಎದುರಿಸುತ್ತಿದ್ದೀರಿ ಆದರೆ ಇದ್ದಕ್ಕಿದ್ದಂತೆ ಒಂದು ನಿರ್ದಿಷ್ಟ ಪ್ರಶ್ನೆಗೆ ನೀವು ಉತ್ತರಿಸುವಾಗ ಕಣ್ಣುಮಿಟುಕಿಸಿ ಪ್ರಾರಂಭಿಸುತ್ತೀರಿ ಅಥವಾ ನೀವು ನೋಟವನ್ನು ತಪ್ಪಿಸಲು ಪ್ರಾರಂಭಿಸುತ್ತೀರಿ ಹೀಗೆ ಮಾಡುವುದರಿಂದ ನಕಾರಾತ್ಮಕ ಸಂದೇಶಗಳನ್ನು ಕಳುಹಿಸುತ್ತದೆ ಇಡೀ ಸಂದರ್ಶನಕ್ಕೆ ಸಂಬಂಧಪಟ್ಟಂತೆ ಅಲ್ಲದಿದ್ದರೂ ನೀವು ಕಣ್ಣು ಮಿಟುಕಿಸದೆ ಅಥವಾ ನೋಟವನ್ನು ತಪ್ಪಿಸಲು ಪ್ರಾರಂಭಿಸಿದ ನಿರ್ದಿಷ್ಟ ಹಂತದ ಬಗ್ಗೆ ಖಂಡಿತವಾಗಿಯೂ ನಕಾರಾತ್ಮಕ ಅಭಿಪ್ರಾಯ ಉಂಟಾಗುತ್ತದೆ ಕೆಲವರು ತಮ್ಮ ದೃಷ್ಟಿಯಲ್ಲಿ ನಿರ್ದಿಷ್ಟ ಹೊಳಪನ್ನು ಹೊಂದಿರುತ್ತಾರೆ ಕಣ್ಣುಗಳು ಹೊಳೆಯುತ್ತವೆ ಮತ್ತು ಆ ಹೊಳಪು ಅಥವಾ ಪ್ರಕಾಶವೂ ಅವರ ಪೂರ್ವಸಿದ್ಧತೆಯ ಮಟ್ಟಕ್ಕೆ ಸಂಬಂಧಿಸಿರುತ್ತದೆ ಅಭ್ಯರ್ಥಿಯು ಸಂಪೂರ್ಣವಾಗಿ ಸಿದ್ಧರಾಗಿದ್ದರೆ ಅವನು ನೀಡುವ ಉತ್ತರ ಸರಿಯಾಗಿದೆ ಎಂಬ ವಿಶ್ವಾಸವಿದ್ದರೆ ಸ್ವಯಂ ಚಾಲಿತವಾಗಿ ಕಣ್ಣುಗಳಲ್ಲಿ ಹೊಳಪು ಮತ್ತು ವಿಶ್ವಾಸವಿರುತ್ತದೆ ಈ ಹೊಳಪು ಮತ್ತು ಪ್ರಕಾಶವು ಸಂದರ್ಶಕರಿಗೆ ನೀವು ಏನು ಮಾಡುತ್ತಿದ್ದೀರಿ ಅದು ನಿಮಗೆ ಆಸಕ್ತಿ ಇರುವ ಒಂದು ಅಂಶವಾಗಿದ್ದು ನೀವು ಬಹಿರಂಗಪಡಿಸುತ್ತಿರುವ ವಿಷಯವು ನೀವು ಹೆಮ್ಮೆ ಪಡುವ ಒಂದು ಸಂಗತಿ ಎಂದು ಹೇಳುತ್ತಿರುವಿರಿ ಎಂದು ಯೋಚಿಸಲು ಅನುವು ಮಾಡಿಕೊಡುತ್ತದೆ ನಿಮ್ಮ ಸಾಧನೆಗಳ ಬಗ್ಗೆ ನಿಮ್ಮ ಹಿಂದಿನ ಅನುಭವದ ಬಗ್ಗೆ ಅಥವಾ ನಿಮ್ಮ ಶೈಕ್ಷಣಿಕ ಉತ್ಕೃಷ್ಟತೆಯ ಬಗ್ಗೆ ನೀವು ಮಾಹಿತಿಯನ್ನು ನೀಡುವಾಗ ಅದು ಒಂದು ನಿರ್ದಿಷ್ಟ ಮಟ್ಟದ ಆತ್ಮವಿಶ್ವಾಸದಿಂದ ಕೂಡಿದ್ದು ದೃಷ್ಟಿಯಲ್ಲಿ ಹೊಳಪನ್ನು ಇರಬೇಕಾಗುತ್ತದೆ ಈ ಹೊಳಪು ಉದ್ಯೋಗದಾತರಿಗೆ ಸ್ಪೂರ್ತಿ ನೀಡುವುದಲ್ಲದೆ ಖಂಡಿತವಾಗಿಯೂ ಅಭ್ಯರ್ಥಿಯ ಮಹತ್ವವನ್ನು ಅರಿತು ಈ ಕೆಲಸಕ್ಕೆ ನೀವು ಸೂಕ್ತವಾದ ವರು ಎಂದು ಭಾವಿಸುತ್ತಾರೆ ಅಕ್ಷಿ ಸಂಪರ್ಕವು ಹೆಚ್ಚಾಗಿ ವಿಶ್ವಾಸಾರ್ಹತೆಯನ್ನು ಪ್ರತಿನಿಧಿಸುತ್ತದೆ ಏಕೆಂದರೆ ನಮ್ಮ ಬೆಳವಣಿಗೆಯ ಆರಂಭದಿಂದಲೂ ಸಮಾಜವು ನಮಗೆ ಕಳಿಸಿರುವುದು ಏನೆಂದರೆ ಸಂಭಾಷಣೆಯ ಸಮಯದಲ್ಲಿ ವ್ಯಕ್ತಿಯು ಅಕ್ಷಿ ಸಂಪರ್ಕ ಹೊಂದಿದೆ ನೋಡಿದರೆ ಅವರು ನಾವು ಸುಲಭವಾಗಿ ನಂಬಬಹುದಾದ ವ್ಯಕ್ತಿ ಅಲ್ಲ ಎಂಬುದು ಆದ್ದರಿಂದ ಕಳೆದು ತರಗತಿಗಳಲ್ಲಿ ಆಂಗಿಕ ಭಾಷೆಯನ್ನು ಕುರಿತಂತೆ ನಮ್ಮ ಸಂವಾದದಲ್ಲಿ ಚರ್ಚಿಸಿರುವ ಹಾಗೆ ಸಂಪರ್ಕವು ಉಳಿದ ಎಲ್ಲಾ ಲೈಂಗಿಕ ಸಂಪರ್ಕಗಳಿಗಿಂತಲೂ ಹೆಚ್ಚಾಗಿ ವಿಶ್ವಾಸಾರ್ಹತೆಯನ್ನು ಪ್ರತಿಬಿಂಬಿಸುತ್ತದೆ ಇದು ಕೆಲವು ದೇಶಗಳಲ್ಲಿ ಉತ್ತಮ ನಡತೆಯ ಮತ್ತು ಸಮಾನತೆಯೊಂದಿಗೆ ಸಂಬಂಧ ಹೊಂದಿದೆ ಉದಾಹರಣೆಗೆ ಜಪಾನಿನಲ್ಲಿ ಸಾಂಪ್ರದಾಯಿಕ ಸಂದರ್ಭಗಳು ಇದ್ದಾಗ ಜನರು ಪರಸ್ಪರ ನೇರ ಅಕ್ಷಿಸಂಪರ್ಕವನ್ನು ಹೊಂದದಿರಲು ಇನ್ನು ಕೂಡ ಪ್ರೋತ್ಸಾಹಿಸುತ್ತಾರೆ ಇತರ ದೇಶದವರು ಇದನ್ನು ಕೆಲವೊಮ್ಮೆ ಅಸಂಖ್ಯ ಎಂದು ಅರ್ಥೈಸಿಕೊಳ್ಳುವ ಸಾಧ್ಯತೆಗಳಿವೆ ಜಪಾನಿಗೆ ಹೋಲಿಸಿದರೆ ಅಮೆರಿಕಾದಲ್ಲಿ ನೇರ ನೋಟಕ್ಕೆ ಯಾವಾಗಲೂ ಆದ್ಯತೆ ನೀಡಲಾಗುತ್ತದೆ ಅಸ್ತಿತ್ವದಲ್ಲಿರುವ ಸಾಂಸ್ಕೃತಿಕ ಭಿನ್ನತೆಗಳು ಬಗ್ಗೆ ಜಾಗೃತರಾಗಿ ಇರುವುದು ಒಳ್ಳೆಯದು ಮತ್ತು ಇಂತಹ ಸೂಕ್ಷ್ಮತೆಗಳನ್ನು ಎಲ್ಲರೂ ಹೊಂದಿರಬೇಕು ನೇರ ನೋಟವು ವ್ಯಕ್ತಿಯ ವಿಶ್ವಾಸಾರ್ಹತೆ ಮತ್ತು ಮುಕ್ತತೆಯ ಮಟ್ಟವನ್ನು ಪ್ರದರ್ಶಿಸುತ್ತದೆ ಎಂದು ಪರಿಗಣಿಸಲಾಗುತ್ತಿದೆ ನಮ್ಮ ಸಂಭಾಷಣೆಯ ಸಮಯದಲ್ಲಿ ನಾವು ನಿರಂತರವಾಗಿ ನೇರ ಸಂಪರ್ಕವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಕೆಲವೊಮ್ಮೆ ಯಾವುದನ್ನಾದರೂ ಕುರಿತು ಯೋಚಿಸಲು ಅಥವಾ ನಮ್ಮ ಆಲೋಚನೆಗಳನ್ನು ಸಂಘಟಿಸುವ ಸಲುವಾಗಿ ನಾವು ಒಂದೆರಡು ಕ್ಷಣಗಳ ಕಾಲ ಕೆಳಮುಖವಾಗಿ ಆಲೋಚನೆ ಮಾಡಲು ನೋಡಬಹುದು ಇದನ್ನು ಸಕಾರಾತ್ಮಕವಾಗಿಯೇ ಕಾಣುತ್ತಾರೆ ಆದ್ದರಿಂದ ನಿಮ್ಮ ಆಲೋಚನೆಗಳನ್ನು ಸಂಘಟಿಸಲು ಕೇವಲ ಒಂದೆರಡು ಕ್ಷಣಕಾಲ ಸಂಪರ್ಕವನ್ನು ತಡೆದರೆ ಅದು ನಕಾರಾತ್ಮಕ ವೆಂದು ಭಾವಿಸಬಾರದು ವಿಷಯ ಮಂಡನೆ ಯ ಅಥವಾ ಅಂತರ್ ವ್ಯಕ್ತಿಯೇ ಸಂವಹನದ ಸಮಯದಲ್ಲಿ ನೀವು ಮಾತನಾಡುತ್ತಿರುವ ವ್ಯಕ್ತಿಯೊಂದಿಗೆ ತಡೆಯಿಲ್ಲದೆ ಅಕ್ಕಿ ಸಂಪರ್ಕ ಹೊಂದುವುದು ಬಹಳ ಮುಖ್ಯ ನೀವು ಕೆಲವೊಮ್ಮೆ ಸಂವಹನ ನಡೆಸುತ್ತಿರುವ ವ್ಯಕ್ತಿಯ ನೋಟವನ್ನು ನಿಯಂತ್ರಿಸಲು pen ಅಥವಾ pointer ಅನ್ನು ಬಳಸಬಹುದು ನೀವು ಒಬ್ಬ ವ್ಯಕ್ತಿಯೊಂದಿಗೆ ಮಾತನಾಡುತ್ತಿರುವಾಗ ಮತ್ತು ಆ ವ್ಯಕ್ತಿಯು ಬೇರೆ ಕಡೆಗೆ ನೋಡುತ್ತಿರುವುದನ್ನು ನೀವು ಗಮನಿಸುತ್ತೀರಿ ಎಂದಿಟ್ಟುಕೊಳ್ಳಿ ಆಗ ಆ ವ್ಯಕ್ತಿ ನೀವು ಏನು ಹೇಳುತ್ತಿದ್ದೀರಿ ಎಂಬುದರ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿಲ್ಲ ಇರಬಹುದು ಅಥವಾ ಆಲೋಚನೆಗಳಲ್ಲಿ ಇರಬಹುದು ಎಂಬುದನ್ನು ಸೂಚಿಸುತ್ತದೆ ಈ ಸನ್ನಿವೇಶದಲ್ಲಿ ಕೆಲವೊಮ್ಮೆ ನೀವು ಪೆನ್ ಅಥವಾ ಪಾಯಿಂಟನ್ನು ಬಳಸುವುದು ಉತ್ತಮ ಅತಂತ್ರವಾಗಿ ಕಾರ್ಯನಿರ್ವಹಿಸುತ್ತದೆ ಕ್ರಮೇಣ ಪೆನ್ನನ್ನು ಆ ವ್ಯಕ್ತಿಯ ಕಣ್ಣುಗಳ ಮುಂದೆ ತಂದು ಅವರ ಗಮನವನ್ನು ನೀವು ವಿವರಿಸುತ್ತಿರುವ ವಿಷಯದ ಕಡೆಗೆ ಸೆಳೆಯಬಹುದು ಹೀಗೆ ಕ್ರಮೇಣ ಒಬ್ಬ ವ್ಯಕ್ತಿಯ ಕಣ್ಣುಗಳನ್ನು ಸೆಳೆಯುವ ಮೂಲಕ ನೀವು ತಲುಪಿಸಬೇಕು ಇರುವ ಸಂದೇಶವನ್ನು ರವಾನೆ ಮಾಡಲು ಸಾಧ್ಯವಾಗುತ್ತದೆ ಈ ರೀತಿಯ ಉದಾಹರಣೆಗಳು ಕೇವಲ ಪರದೆಯನ್ನು ಬಳಸುವ ಸಂವಹನ ಸಮಯದಲ್ಲಿ ಮಾತ್ರವೇ ಅಲ್ಲದೆ ಕಾಗದದ ಒಂದು ಹಾಳೆಯಲ್ಲಿಯೂ ಕೂಡ ಏನಾದರೂ ತೋರಿಸಿ ವಿವರಿಸುವಾಗಲೂ ಬಳಸಬಹುದು ಈ ರೀತಿಯ ಸಂವಾದದಲ್ಲಿ ಅದೇ ತಂತ್ರವು ಕಾರ್ಯನಿರ್ವಹಿಸುತ್ತದೆ ನಾನು NLP ಗಳಿಂದ ತೆಗೆದುಕೊಂಡ ಈ ನಿರ್ದಿಷ್ಟ ಚಿತ್ರವೂ ಅದನ್ನು ಗಮನಾರ್ಹವಾಗಿ ವಿವರಿಸುತ್ತದೆ ಮೊದಲನೆಯ ಚಿತ್ರದಲ್ಲಿ ನೀವು ನೋಡುವಂತೆ ಭಾಷಣಕಾರ ನೋಟವನ್ನು ಪೆನ್ನಿನ ಕಡೆಗೆ ತಿರುಗಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಮತ್ತು ಎರಡನೆಯ ಚಿತ್ರದಲ್ಲಿ ವ್ಯಕ್ತಿಯು ಕ್ರಮೇಣ ಪೆನ್ನು ಪುಸ್ತಕದ ಕಡೆಗೆ ಗಮನವನ್ನು ತಂದಿದ್ದಾನೆ ಸಾರ್ವಜನಿಕ ಭಾಷಣ ಸನ್ನಿವೇಶಗಳಲ್ಲಿ ಅಥವಾ ಯಾವುದೇ ಸಾಮಾಜಿಕ ಸಂವಹನದ ಸಮಯದಲ್ಲಿ ಒಬ್ಬರು ಏನನ್ನಾದರೂ ಪ್ರಸ್ತುತಪಡಿಸುವ ಸ್ಥಾನದಲ್ಲಿರುತ್ತಾರೆ ಎಂದರೆ ಕಣ್ಣುಗಳನ್ನು ನಿಯಂತ್ರಿಸುವುದು ವ್ಯಕ್ತಿಯ ಆಲೋಚನಾ ಕ್ರಮಗಳನ್ನು ಸಹ ನಿಯಂತ್ರಿಸಿದಂತೆ ಅಕ್ಷಿ ಸಂಪರ್ಕವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಆಗಾಗ್ಗೆ ನಾವು ಸಮ್ಮೇಳನಗಳಲ್ಲಿ ವಿಷಯವನ್ನು ಮಂಡನೆ ಮಾಡಬೇಕಾಗುತ್ತದೆ ಮತ್ತು ನಮಗೆ ಹಲವಾರು ಪ್ರಶ್ನೆಗಳನ್ನು ಕೂಡ ಸಭಿಕರು ಕೇಳಬಹುದು ಈ ಪ್ರಶ್ನೆಗಳಿಗೆ ಉತ್ತರಿಸುವಾಗ ವಿಶ್ವಾಸವನ್ನು ಬೆಳೆಸಲು ಮತ್ತು ಪ್ರೇಕ್ಷಕರ ಗಮನವನ್ನು ಸೆಳೆಯಲು ಧನಾತ್ಮಕ ಅಕ್ಷಿ ಸಂಪರ್ಕವನ್ನು ಹೊಂದುವುದು ಬಹಳ ಮುಖ್ಯ ಈ ಸನ್ನಿವೇಶಗಳಲ್ಲಿ ಇಡೀ ದೇಹವನ್ನು ಪ್ರೇಕ್ಷಕರ ಕಡೆಗೆ ತಿರುಗಿಸುವ ರೀತಿಯು ಸೂಕ್ತವಾಗಿದೆ ಆ ವ್ಯಕ್ತಿಯು ಕೇಳುವ ಪ್ರಶ್ನೆಯನ್ನು ಹಾಗೂ ಆ ವ್ಯಕ್ತಿಯನ್ನು ನೋಡಲು ನೀವು ನಿಜವಾಗಿಯೂ ಆಸಕ್ತಿಯಿಂದ ತಿರುಗುತ್ತಿದ್ದೀರಿ ಎಂದು ವ್ಯಕ್ತಿಯು ಭಾವಿಸುತ್ತಾನೆ ತದನಂತರ ಅದಕ್ಕೆ ಉತ್ತರಿಸುವುದು ಸೂಕ್ತ ಕರ ಕೇಳಲಾದ ಪ್ರಶ್ನೆಯಲ್ಲಿ ನೀವು ನಿಜವಾಗಿ ಆಸಕ್ತಿ ಹೊಂದಿದ್ದೇವೆ ಎಂದು ಯೋಚಿಸಲು ಈ ಸಲಹೆಗಳು ವ್ಯಕ್ತಿಗೆ ಸಹಾಯ ಮಾಡುತ್ತವೆ ಒಬ್ಬರ ದೇಹವನ್ನು ವ್ಯಕ್ತಿಯ ಕಡೆಗೆ ತಿರುಗಿಸುವ ಮತ್ತು ಅಕ್ಷಿ ಸಂಪರ್ಕವನ್ನು ಕಾಪಾಡಿಕೊಳ್ಳುವ ಅಂಶಗಳನ್ನು ನೀವು ಅರ್ಥ ಮಡಿಕೊಳ್ಳಬಹುದು ಜನರಿಗೆ ತಾವು ಬಹಳ ವಿಶೇಷ ಎಂಬ ಭಾವನೆ ಬರುವಂತೆ ಮಾಡುವ ಈ ವ್ಯಕ್ತಿಯು ತನ್ನ ಕೆಲಸದಲ್ಲಿ ಬಲು ಪ್ರಸಿದ್ಧ ಅವನು ಅಕ್ಷಿ ಸಂಪರ್ಕವನ್ನು ಕಾಪಾಡಿಕೊಂಡು ಕೈ ಕುಲುಕುತ್ತಾ ಏನನ್ನು ಮಾತನಾಡುತ್ತಿದ್ದಾನೆ ಎದುರಿಗಿರುವ ವ್ಯಕ್ತಿಗೆ ಇಡೀ ಕೋಣೆಯಲ್ಲಿ ತಾನೊಬ್ಬನೇ ಇದ್ದೇನೆ ಎಂಬ ಭಾವನೆಯನ್ನು ನೀಡುತ್ತ ಹೇಗೆ ಇಷ್ಟು ಮಟ್ಟಿಗಿನ ಆಸಕ್ತಿಯನ್ನು ಹೊಂದುತ್ತಾನೆ ಎಂದು ಬೆರಗುಗೊಳಿಸುತ್ತದೆ ನನ್ನ ಪ್ರಕಾರ ಇದು ಸಾಧ್ಯವಾಗುವುದು ಕೇವಲ ಅವರ ಅಕ್ಷಿ ಸಂಪರ್ಕದಿಂದ ಮಾತ್ರ ವಾಸ್ತವವಾಗಿ ಅವನು ಈ ಮಹಿಳೆಯೊಂದಿಗೆ ಮಾತುಕತೆ ಮುಗಿಸಿ ಕ್ಲಿಂಟನ್ ಹೊರಡುವಾಗಲೂ ಮೊದಲು ತನ್ನ ದೇಹದ ಭಾರವನ್ನು ಕಾಲಿನಿಂದ ಕಾಲಿಗೆ ಬದಲಾಯಿಸುವ ಮೂಲಕ ಹರಡಲು ಅನುವು ಮಾಡುತ್ತಾನೆ ಮತ್ತು ಇದನ್ನು ಆ ಮಹಿಳೆಗೆ ಸೂಚಿಸುತ್ತಾನೆ ಕೂಡ ಜೊತೆಗೆ ಇನ್ನೂ ಕೆಲವು ಸೆಕೆಂಡುಗಳ ಕಾಲ ಮಾತನಾಡುತ್ತಲೇ ಇರುತ್ತಾನೆ ಅಂತರಸಂಪರ್ಕವನ್ನು ತಿರುಗಿಸುತ್ತಾನೆ ಈ ರೀತಿಯಲ್ಲಿ ಅಕ್ಷಿ ಸಂಪರ್ಕವನ್ನು ತಕ್ಷಣವೇ ಕಡಿದು ಹಾಕದೆ ಮಾತನ್ನು ಮುಂದುವರೆಸುತ್ತಾ ಹೊರಡಲು ಅನುವಾಗಿ ಉತ್ತಮ ರೀತಿಯಲ್ಲಿ ಅಂತ್ಯಗೊಳಿಸುತ್ತಾನೆ ಇದರಿಂದ ಸಂವಹನ ಮುಗಿದಿದೆ ಎಂದು ಅವಳು ಅರ್ಥಮಾಡಿಕೊಳ್ಳುತ್ತಾಳೆ ಆದ್ದರಿಂದ ಹೆಚ್ಚಿನ ಜನರು ತಾವು ಹತ್ತು ವರ್ಷಗಳ ಹಿಂದೆ ಗಳಿಸಿದ ಸಂಭಾವನೆಗಿಂತ ಕಡಿಮೆ ಹಣಕ್ಕಾಗಿ ಹೆಚ್ಚು ಶ್ರಮಿಸುತ್ತಿದ್ದಾರೆ ಏಕೆಂದರೆ ನಾವು ವಿಫಲ ಆರ್ಥಿಕ ಸಿದ್ಧಾಂತದ ಹಿಡಿತದಲ್ಲಿ ಇದ್ದೇವೆ ಮತ್ತು ಯಾವ ರೀತಿಯ ಆರ್ಥಿಕ ಸಿದ್ಧಾಂತವನ್ನು ಬಯಸಬಾರದು ಎಂಬುದರ ಕುರಿತು ನೀವು ಉತ್ತಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲು ಇದ್ದೀರಿ ನಾನು ಅದನ್ನು ಸರಿಪಡಿಸಲು ಹೋಗಬೇಕೆಂದು ಜನರು ಹೇಳುತ್ತಾರೆ ಆದರೆ ಹೇಗೆ ಸರಿ ಮಾಡಬಹುದು ಎಂಬುದನ್ನು ಕುರಿತು ಯೋಚಿಸುವುದಾದರೆ ಅದು ಅಮೇರಿಕದಲ್ಲಿ ಹೂಡಿಕೆ ಮಾಡುವುದೇ ಆಗಿದೆ ಆದ್ದರಿಂದ ಅವನು ತನ್ನ ದೇಹದ ತೂಕವನ್ನು ಇಲ್ಲಿಯೇ ಕಾಲಿನಿಂದ ಕಾಲಿಗೆ ಬದಲಾಯಿಸಲು ಪ್ರಾರಂಭಿಸುತ್ತಾನೆ ಅವನು ಹೊರಡುವುದನ್ನು ನೀವು ನೋಡಬಹುದು ಉದ್ಯೋಗಗಳಿಂದಅಮೇರಿಕದಶಿಕ್ಷಣವು ಅಮೇರಿಕದ ಆರೋಗ್ಯ ವೆಚ್ಚವನ್ನು ನಿಯಂತ್ರಿಸುತ್ತದೆ ಹಾಗೂಅಮೇರಿಕದಜನರನ್ನು ಮತ್ತೆ ಒಗ್ಗೂಡಿಸುತ್ತದೆ ನಾವು ತಮ್ಮ ಮತ್ತು ಸಕಾರಾತ್ಮಕ ಅಕ್ಷಿ ಸಂಪರ್ಕದ ಮಹತ್ವ ಆರಂಭಿಕ ಸಂಪರ್ಕದ ಸಮಯದಲ್ಲಿ ಅಕ್ಷಿ ಸಂಪರ್ಕಕ್ಕೆ ಹೆಚ್ಚು ಒತ್ತು ನೀಡುವುದು ಇತ್ಯಾದಿಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ವಿಭಿನ್ನ ರೀತಿಯ ನೋಟಗಳು ಕೆಲವೊಮ್ಮೆ ಒಂದು ಮಟ್ಟದ ಅಸಮಾಧಾನವನ್ನು ಉಂಟುಮಾಡಬಹುದು ಈ ಅಸಮಾಧಾನವು ಇತರರೊಡನೆ ಉತ್ತಮ ಸಕಾರಾತ್ಮಕ ಪಕ್ಷಿ ಸಂಪರ್ಕ ಹೊಂದುವಾಗ ಉಂಟಾಗುವ ಒತ್ತಡದಿಂದ ಆಗುವ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಹಾಯಕವಾಗಿದೆ ಇದು ವಿಚಾರಸಂಕಿರಣಗಳಲ್ಲಿ ವಿಷಯವನ್ನು ಮಂಡಿಸುವಾಗ ಗುಂಪು ಚರ್ಚೆಗಳಲ್ಲಿ ಸಂದರ್ಶನಗಳು ಇತ್ಯಾದಿಗಳಲ್ಲಿ ಅನುಭವಕ್ಕೆ ಬರುತ್ತವೆ ಆದುದರಿಂದ ಈ ಒತ್ತಡವು ನಮ್ಮನ್ನು ಚಡಪಡಿಸುವಂತೆ ಮಾಡಿಬಿಡುತ್ತದೆ ಹೀಗಾಗಿ ಜನರು ಅಕ್ಷಿ ಸಂಪರ್ಕ ಹೊಂದಬೇಕೆಂದು ತಿಳಿದು ಹೊಂದಲು ಸಾಧ್ಯವಾಗದೇ ಚಡಪಡಿಸುವಾಗ ನಕಾರಾತ್ಮಕ ಆಂಗಿಕ ಭಾಷೆ ಹೊರಹೊಮ್ಮುತ್ತದೆ ಹಾಗಾದರೆ ನಾವು ಹೇಗೆ ಯಾವ ತಂತ್ರಗಳನ್ನು ಬಳಸಿ ಇದನ್ನು ಸಾಧಿಸಬಹುದು ಈ ರೀತಿಯ ಗೊಂದಲದ ಪರಿಸ್ಥಿತಿಗಳನ್ನು ತಪ್ಪಿಸುವ ಸಲುವಾಗಿ ಯಾವುದಾದರೂ ಒಂದು ವಸ್ತುವನ್ನು ಆರಿಸಿಕೊಂಡು ಉದಾಹರಣೆಗೆ paper weight ಅದನ್ನೇ ದಿಟ್ಟಿಸಿ ನೋಡುತ್ತಾ ಎದುರಿಗಿರುವ ವ್ಯಕ್ತಿಯ ಬದಲಾಗಿ ಮೇಜಿನ ಮೇಲಿರುವ ಪೇಪರ್ವೈಟ್ ನ ಜೊತೆಗೆ ಮಾತನಾಡುತ್ತಿರುತ್ತಾರೆ ಅಕ್ಷಿ ಸಂಪರ್ಕ ಹೊಂದದಿರುವುದು ಎಷ್ಟು ಕೆಟ್ಟದ್ದೋ ಒಂದೇ ಸಮನೆ ದೀರ್ಘ ಅಕ್ಷಿ ಸಂಪರ್ಕವನ್ನು ಹೊಂದುವುದು ಕೂಡ ಅಷ್ಟೇ ನಕಾರಾತ್ಮಕ ಸಂದರ್ಶನ ನಡೆಯುವ ವೇಳೆ ಒಬ್ಬ ವ್ಯಕ್ತಿಯು ಮತ್ತೊಬ್ಬ ವ್ಯಕ್ತಿಯೊಡನೆ ಕಣ್ಣು ಮಿಟುಕಿಸದೆ ಒಂದೇ ಸಮನಾದ ದೀರ್ಘಾಕ್ಷರ ಸಂಪರ್ಕವನ್ನು ಹೊಂದಿದ್ದರೆ ಅದು ಒಬ್ಬರು ಮತ್ತೊಬ್ಬರ ಮೇಲೆ ತಾವು ಅವರಿಗಿಂತ ಬಲಶಾಲಿ ಎಂಬುದನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದರ್ಥ ಈ ರೀತಿಯ ಅತಿಯಾದ ವಿರೋಧಾಭಾಸವನ್ನು ತಪ್ಪಿಸುವ ಸಲುವಾಗಿ ನಾವು ಒಂದು ಸಂತೃಪ್ತ ಸಂತೋಷಕರವಾದ ಅಕ್ಷಿ ಸಂಪರ್ಕ ಮಾಧ್ಯಮವನ್ನು ಏರ್ಪಡಿಸಲು ಯೋಜನೆಯನ್ನು ಹಾಕಿ ತಯಾರಿ ನಡೆಸಬೇಕಾಗುತ್ತದೆ ಇಲ್ಲಿ ಡೆಲ್ ಕಾರ್ನಗಿ ಅವರು ಪ್ರಸ್ತಾಪಿಸಿರುವ ಒಂದು ಉಪಾಯವನ್ನು ತಿಳಿಸಲು ಇಚ್ಚಿಸುತ್ತೇನೆ ಇದೊಂದು ಸರಳ ಉಪಾಯ ಅದೇನೆಂದರೆ ಸಂದರ್ಶನ ನಡೆಯುವಾಗ ಸಂದರ್ಶಕನ ಕಣ್ಣಿನ ಬಣ್ಣವನ್ನು ಗ್ರಹಿಸಲು ಸಾಕಾಗುವಷ್ಟು ಸಮಯ ಮಾತ್ರ ಅಕ್ಷಿ ಸಂಪರ್ಕವನ್ನು ಹೊಂದಬೇಕು ಹೀಗೆ ಮಾಡುವುದರಿಂದ ಎದುರಿನ ವ್ಯಕ್ತಿಯ ಮನಸ್ಸಿನಲ್ಲಿ ಏನು ಯೋಚನೆ ಬರುವುದು ಗೊತ್ತಿಲ್ಲ ಆದರೆ ಅವರು ನಿಮ್ಮನ್ನು ನಕಾರಾತ್ಮಕ ಅಕ್ಷಿ ಸಂಪರ್ಕವನ್ನು ಹೊಂದುವ ಪ್ರಯತ್ನ ಮಾಡುತ್ತಿದ್ದೀರಿ ಎಂದು ಭಾವಿಸದೆ ಸಕಾರಾತ್ಮಕವಾಗಿ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಅಕ್ಷಿ ಸಂಪರ್ಕವನ್ನು ಕಾಪಾಡಿಕೊಳ್ಳುವುದು ಅದರಲ್ಲಿಯೂ ಸಭಿಕರ ಸಂಖ್ಯೆ ತುಂಬಾ ಹೆಚ್ಚಾಗಿದ್ದಾಗ ಬಹಳ ಸವಾಲಿನದು ಹಾಗೂ ಗೊಂದಲಮಯ ನಾವು ಎಲ್ಲರೊಡನೆಯೂ ಅಕ್ಷಿ ಸಂಪರ್ಕವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಇಂತಹ ಸಂದರ್ಭದಲ್ಲಿ ಕೆಲವು ತಂತ್ರಗಳನ್ನು ಬಳಸಬಹುದು ಅದು ಹೇಗೆಂದರೆ ಮುಂದಿನ ಸಾಲಿನಲ್ಲಿ ಕುಳಿತಿರುವವರ ತಲೆಯ ಮೇಲ್ಭಾಗವನ್ನು ನೋಡುವುದು ಉದಾಹರಣೆಗೆ ಮೊದಲನೆಯ ಸಾಲಿನಲ್ಲಿ ಕುಳಿತಿರುವವರ ತಲೆಯಿಂದ ಒಂದೆರಡು ಇಂಚು ಮೇಲಕ್ಕೆ ನೋಟ ಬೀರಿದರೆ ಮುಂದಿನ ಸಾಲಿನ ಅವರ ಜೊತೆಗೆ ಅವರ ಹಿಂದಿನ ಸಾಲಿನಲ್ಲಿ ಕುಳಿತಿರುವವರಿಗೂ ಕೂಡ ನೀವು ಅವರನ್ನೇ ನೋಡುತ್ತಿದ್ದೀರಿ ಎಂಬ ಭಾವನೆ ಮೂಡುತ್ತದೆ ಇಂತಹ ಸನ್ನಿವೇಶಗಳಲ್ಲಿ ಬಳಸಬಹುದಾದ ಮತ್ತೊಂದು ಉಪಾಯವೆಂದರೆ ಕುಳಿತಿರುವ ಸಭಿಕರು ಆಂಗ್ಲ ವರ್ಣಮಾಲೆಯ Z ಆಕಾರದಲ್ಲಿ ನೋಟವನ್ನು ಇಟ್ಟುಕೊಂಡಾಗ ಸಭಾಂಗಣದ ಎಲ್ಲಕಡೆಯೂ ಜನರೊಡನೆ ಅಕ್ಷಿ ಸಂಪರ್ಕವನ್ನು ಹೊಂದಬಹುದು ಹೀಗೆ Z ಆಕಾರದಲ್ಲಿ ಕಣ್ಣನ್ನು ಹೊರಳಿಸುವಾಗ ಸಭಿಕರ ಕೆಲವು ವರ್ಗಗಳನ್ನು ಎರಡು ಮೂರು ಬಾರಿ ನಿಮ್ಮ ವಿಷಯಕ್ಕನುಗುಣವಾಗಿ ನೋಡಿರಿ ನಮ್ಮ ವಿಷಯವನ್ನು ಸಭಿಕರಿಗೆ ತಲುಪಿಸುವಾಗ ಅಕ್ಷಿ ಸಪರ್ಕ ಬಹಳ ಮುಖ್ಯ ಅಂತೆ ಮುಖದ ಸಂಪರ್ಕ ಕೂಡ ಬಹಳ ಮುಖ್ಯ ಈ ವಿಷಯವನ್ನು ಕುರಿತಂತೆ ಮುಂದೆ ನಮ್ಮ ತರಗತಿಗಳಲ್ಲಿ ಆಂಗಿಕ ಭಾಷೆ ಕುರಿತಂತೆ ಚರ್ಚಿಸುವಾಗ ತಿಳಿದುಕೊಳ್ಳೋಣ ಸಂವಹನ ನಡೆಸುವಾಗ ಅಕ್ಷಿ ಸಂಪರ್ಕದ ಜೊತೆಗೆ ಮುಖ ಮುಖದ ನಗು ತಲೆಯ ಅಲ್ಲಾಡಿಸುವಿಕೆ ಎಲ್ಲವೂ ನಮ್ಮ ವಿಷಯದೊಂದಿಗೆ ಸಂಯೋಜನೆ ಹೊಂದಿ ಸಕಾರಾತ್ಮಕಥೆಯನ್ನು ಬೀರುತ್ತವೆ ಜೊತೆಗೆ ಒಂದು ವೇಳೆ ನೀವು ವೇದಿಕೆಯ ಎಡಭಾಗದಲ್ಲಿ ನಿಂತಿದ್ದರೆ ಸಭೆಯ ಪ್ರತಿಯೊಂದು ಗುಂಪಿನಲ್ಲಿ ಯೂ ಅಲ್ಲಿರುವವರನ್ನು ಬಿಟ್ಟು ಬೇರೊಬ್ಬ ಕಾಲ್ಪನಿಕ ವ್ಯಕ್ತಿಯನ್ನು ಅಥವಾ ಬಿಂದುವನ್ನು ಇಟ್ಟುಕೊಂಡು ಅವನು ಅದನ್ನೇ ನೋಡುತ್ತಾ ಮಾತನಾಡುವುದರಿಂದ ನೀವು ಸಭೆಯಲ್ಲಿ ಎಲ್ಲರನ್ನೂ ಕುರಿತು ನೋಡುತ್ತಾ ಮಾತನಾಡುತ್ತಿದ್ದೀರಿ ಎಂಬ ಭಾವನೆಯನ್ನು ನೀಡಬಹುದು ನಿಜವಾಗಿಯೂ ಎಲ್ಲರೊಡನೆಯೂ ಅಕ್ಷಿ ಸಂಪರ್ಕ ಸಾಧಿಸಲು ಸಾಧ್ಯವಿಲ್ಲದಿದ್ದರೂ ಬಹಳಷ್ಟು ಹೆಚ್ಚಿನ ಜನರನ್ನು ಖಂಡಿತವಾಗಿಯೂ ನೋಡುತ್ತಿದ್ದೇವೆ ಎಂಬ ಭಾವನೆಯನ್ನು ನೀವು ನೀಡಬಹುದು ಅಸಮರ್ಪಕ ಅಕ್ಷಿ ಸಂಪರ್ಕವೂ ಎಡವಟ್ಟಾದ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತದೆ ಸಾಕಷ್ಟು ಟಿವಿ ಶೋಗಳಲ್ಲಿ ಇಂತಹ ಸನ್ನಿವೇಶಗಳನ್ನು ಬಳಸಿಕೊಂಡು ಹಾಸ್ಯಮಯವಾದ ಕ್ಷಣಗಳನ್ನು ಸೃಷ್ಟಿಸಿದ್ದಾರೆ ಅಮೆರಿಕದ ಟಿವಿಯಲ್ಲಿ ಪ್ರಸಾರವಾದ ಹಾಸ್ಯ ಧಾರಾವಾಹಿ F S ಇದಕ್ಕೆ ಸರಿಯಾದ ಉದಾಹರಣೆ ಈ ದಾರವಾಹಿ 1994 ಮತ್ತು 2004ರ ನಡುವೆ 10 season ಗಳಲ್ಲಿ ಪ್ರಸಾರವಾಯಿತು ಇದರ ಕಥೆಯು ಆರು ಜನ ಗೆಳೆಯರನ್ನು ಒಳಗೊಂಡಿದೆ ನಾನು ಈಗ ನಿಮಗೆ ತೋರಿಸುವ ವಿಡಿಯೋ ಅದರ ಒಂದು ತುಣುಕು ಆಗಿದ್ದು ಕಣ್ಣುಗಳ ಅಥವಾ ಅಕ್ಷಿ ಸಂಪರ್ಕವನ್ನು ಬಳಸಿ ಹಾಸ್ಯ ದೃಶ್ಯಗಳನ್ನು ಹೇಗೆ ತೋರಿಸಿದ್ದಾರೆ ಎಂಬುದನ್ನು ನೀವು ನೋಡಬಹುದು ಇದರ ಪ್ರತಿಯೊಂದು ಸಿದ್ಧಾಂತಗಳ ಹಿಂದೆಯೂ ಮೂರು ಪ್ರಾರ್ಥಮಿಕವಾದ Sediment Flow Rate ಮತ್ತು ಅದಕ್ಕೂ ಮುಂದೆ ಮೂರು ಉಪ ವಿಭಾಗಗಳಾಗಿ ವರ್ಗೀಕರಿಸಬಹುದು ಇದು ಮುಖಾಮುಖಿ ಕ್ಷಮೆ ಕೇಳುವುದು ಅವನ ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡು ನನಗೆ ಗೊತ್ತು ಇದು ನನ್ನಿಂದ ಸಾಧ್ಯ ನನಗೆ ಗೊತ್ತಿಲ್ಲ ನಾನು ಹೇಳುತ್ತಿದ್ದೇನೆ ಅಲ್ಲವೇ ನನಗೆ ಇದು ಮಾಡಲು ಸಾಧ್ಯವಿದೆ ನಿನ್ನಿಂದ ಇದನ್ನು ಮಾಡಲು ಸಾಧ್ಯವಿದೆ ನೋಡಿ ಇಲ್ಲಿ ಕೇಳಿ ಇದು ನಮಗೆ ಬಹಳ ಭಯಾನಕ ವೆನಿಸುತ್ತಿದೆ ಕಣ್ಣು ಸಂಪರ್ಕಿಸುತ್ತಿವೆ ಕಣ್ಣು ಸಂಪರ್ಕಿಸುತ್ತಿವೆ ಅತ್ತ ನೋಡಬೇಡಿ ಅತ್ತ ನೋಡಬೇಡಿ ಬನ್ನಿ ಗೆಳೆಯರೇ ಈ ವಿಷಯವಾಗಿ ನಮಗೆ ಸಾಕಷ್ಟು ಬೇಜಾರಾಗಿದೆ ಎಂದು ನಿಮಗೆ ತಿಳಿಸಲು ಇಚ್ಚಿಸುತ್ತೇವೆ ಆದರೆ ಸಂವಾದಗಳು ಸಂದರ್ಭದಲ್ಲಿ ಸಕಾರಾತ್ಮಕ ಅಕ್ಷಿ ಸಂಪರ್ಕ ಬಹಳ ಮುಖ್ಯ ಇದು ನಮಗೆ ವಿವಿಧ ಬಗೆಯ ನೋಟ ಹಾಗೂ ದೃಷ್ಟಿಗಳನ್ನು ಅರ್ಥಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಓರೆನೋಟಗಳ ಬಗೆಯನ್ನು ತಿಳಿದುಕೊಳ್ಳೋಣ ಮತ್ತು ಅವುಗಳ ಅರ್ಥಗಳನ್ನು ನೋಡೋಣ ಉರಿ ನೋಟವು ಒಂದು ಬಗೆಯ ಶತ್ರುತ್ವವನ್ನು ಗೊಂದಲವನ್ನು ಅಥವಾ ಅನುಮಾನದ ಸಂದೇಶವನ್ನು ರವಾನಿಸುತ್ತದೆ ಇಷ್ಟೇ ಅಲ್ಲದೆ ಕೆಲವು ಬಾರಿ ನಮಗೆ ಯಾರ ಮೇಲೆ ಆಸೆ ಇದೆ ಎಂಬ ಭಾವನೆಯನ್ನು ನೀಡುತ್ತದೆ ನಿರ್ದಿಷ್ಟವಾಗಿ ಯಾವ ಭಾವನೆ ರವಾನೆಯಾಗುತ್ತಿದೆ ಎಂದು ಅರ್ಥಮಾಡಿಕೊಳ್ಳಲು ನೋಟದ ಜೊತೆಗೆ ಒಟ್ಟಾರೆಯಾಗಿ ಆಂಗಿಕ ಭಾಷೆಯನ್ನು ಗ್ರಹಿಸಬೇಕಾಗುತ್ತದೆ ಪ್ರವಾಹವಾಗುತ್ತಿರುವುದು ಹಗೆತನ ಮತ್ತು ಅನುಮಾನದ ಭಾವನೆಯಾಗಿದ್ದರೆ ತಲೆ ಸ್ವಲ್ಪ ಓರೆಯಾಗಿ ಸುದ್ದಿಗಳು ಕೊಂಚ ಉಬ್ಬಿಕೊಳ್ಳುತ್ತವೆ ಹಣೆಯ ಮೇಲೆ ಗೆರೆಗಳು ಕಾಣಿಸಿಕೊಳ್ಳುತ್ತವೆ ಬಾಯಿಯೂ ಕೆಳಕ್ಕೆ ಕುಸಿಯುತ್ತದೆ ಮತ್ತು ವಿಮರ್ಶಾತ್ಮಕವಾಗಿರುತ್ತದೆ ಒಂದು ವೇಳೆ ನಮ್ಮೆಡೆಗೆ ಯಾರಾದರೂ ಆಸಕ್ತಿ ಹೊಂದಿದ್ದಾರೆ ಎಂದರೆ ಕುತ್ತಿಗೆ ಹಾಗೂ ತಲೆ ಓರೆಯಾಗಬಹುದು ಸುದ್ದಿಗಳನ್ನು ಬೆಳೆಸಬಹುದು ಅಲ್ಲಿ ಸ್ವಲ್ಪ ನಗು ಇರಬಹುದು ಜೊತೆಗೆ ಇದನ್ನು ಪ್ರಣಯದಾ ಸಂಕೇತವೆಂದು ಸಹ ಅರ್ಥೈಸಲಾಗುತ್ತದೆ ಆದ್ದರಿಂದ ನೋಟ ಮತ್ತು ಅದರ ಮಹತ್ವವನ್ನು ಅರ್ಥಮಾಡಿಕೊಳ್ಳಲು ನಾವು ದೇಹದ ಸಂಕೇತಗಳ ವ್ಯಾಖ್ಯಾನಗಳನ್ನು ಸಹ ತೆಗೆದುಕೊಳ್ಳುವುದು ಕಡ್ಡಾಯ ನಾವು ಈ ಮೊದಲೇ ಚರ್ಚಿಸಿದಂತೆ ನಿರ್ದಿಷ್ಟ ಪ್ರತ್ಯೇಕ ಅಶಾಬ್ದಿಕ ಸಂವಹನ ಸಂಕೇತವೋ ಪ್ರತ್ಯೇಕ ಪದದಂತೆ ಇದ್ದು ಅದು ವಿಭಿನ್ನ ಅರ್ಥಗಳನ್ನು ಹೊಂದಿರಬಹುದು ಕಿನೆಸಿಕ್ಸ್ ನ ಸಂಕೇತಗಳ ಸಮೂಹವನ್ನು ಸೇರಿದಂತೆ ನೋಡಿದಾಗ ಮಾತ್ರ ನಾವು ಅದನ್ನು ಒಂದು ವಾಕ್ಯದಲ್ಲಿ ಏರಿಸುವಂತೆ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಅಂತೆಯೇ ಕಣ್ಣಿನ ವಿಸ್ತೃತ ಮಿಟುಕಿಸುವಕೆಯು ನಮಗೆ ಅರಿವಿಲ್ಲದೆಯೇ ಸಂಭವಿಸುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಸ್ವಂತ ಆಲೋಚನೆಯಲ್ಲಿ ಮಗ್ನನಾಗಿದ್ದಾಗ ಅಥವಾ ನಡೆಯುತ್ತಿರುವ ಈ ಪರಿಸ್ಥಿತಿಯಿಂದ ತನ್ನನ್ನು ತಾನು ದೂರವಿರಿಸಲು ಬಯಸಿದಾಗ ಅಥವಾ ಇತರರನ್ನು ದೃಷ್ಟಿಯಿಂದ ಮತ್ತು ಅರಿವಿನಿಂದ ತಡೆಯಲು ಬಯಸಿದಾಗ ಇದು ಸಂಭವಿಸಬಹುದು ಕಣ್ಣಿನ ವಿಸ್ತೃತ ಮಿಟುಕಿಸುವ ವಿಕೆ ಯು ಮೆದುಳು ಸಂವಹನ ನಡೆಸುವಾಗ ಇತರ ವ್ಯಕ್ತಿಯೊಂದಿಗೆ ವ್ಯವಹರಿಸುವುದು ಅಥವಾ ವ್ಯಕ್ತಿಯು ರವಾನಿಸಲಾಗುತ್ತಿದೆ ವಿಷಯದ ಬಗ್ಗೆ ಆಸಕ್ತಿ ಹೊಂದಿಲ್ಲ ಎಂಬುದನ್ನು ಸೂಚಿಸುತ್ತದೆ ಹೀಗಾಗಿ 2 ಅಥವಾ 3 ಸೆಕೆಂಡುಗಳವರೆಗೆ ಕಣ್ಣುಗಳು ಸ್ವಯಂಚಾಲಿತವಾಗಿ ಮುಚ್ಚಲ್ಪಡುವುದು ನೀವು ಕಂಡಾಗ ಆ ವ್ಯಕ್ತಿಯು ಪ್ರಯತ್ನಿಸುತ್ತಿದ್ದಾನೆ ಎಂದರ್ಥ ಇದನ್ನು ನಕಾರಾತ್ಮಕ ನೋಟ ಎಂದು ನಾವು ಅರ್ಥಮಾಡಿಕೊಳ್ಳಬಹುದು ಅಧಿಕಾರದ ವೇಗ ನೋಟ ಮುಚ್ಚಿದ ಕಣ್ಣುಗಳು ಅಥವಾ ನೋಟದ ತಪ್ಪಿಸುವಿಕೆಯ ಇತರ ಕೆಲವು ಉದಾಹರಣೆಗಳನ್ನು ನೋಡೋಣ Darting ಕಣ್ಣುಗಳು ಅಥವಾ ಅಧಿಕಾರದ ನೋಟವು ಒಬ್ಬ ವ್ಯಕ್ತಿಯು ಕೋಣೆಗೆ ಪ್ರವೇಶಿಸುವ ನೋಟವನ್ನು ಸೂಚಿಸುತ್ತದೆ ಮತ್ತು ಇದ್ದಕ್ಕಿದ್ದಂತೆ ಕೋಣೆಯಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಒಂದೇ ನೋಟದಲ್ಲಿ ಪರೀಕ್ಷಿಸಲು ಬಯಸುತ್ತದೆ ಅಧಿಕಾರದಲ್ಲಿರುವ ವ್ಯಕ್ತಿಯು ಕೋಣೆಗೆ ಪ್ರವೇಶಿಸಿ ಎಲ್ಲರೂ ಏನು ಮಾಡುತ್ತಿದ್ದಾರೆ ಎಂಬುದನ್ನು ಅಥವಾ ಕೆಲವೊಮ್ಮೆ ವಿಪರೀತ ಆತಂಕ ಸಂದರ್ಭಗಳಲ್ಲಿ ಮೆದುಳು ತಪ್ಪಿಸಿಕೊಳ್ಳುವ ಸಂಭವನೀಯ ಮಾರ್ಗವನ್ನು ಹುಡುಕಲು ಪ್ರಯತ್ನಿಸುತ್ತಿರುವಾಗ ನಮ್ಮ ಕಣ್ಣುಗಳು ಈ ರೀತಿ ಆಗುತ್ತವೆ ಈ ಸಂದರ್ಭಗಳಲ್ಲಿ ಉಳಿದ ಕೆನ್ನೆಸ್ಎಕ್ಸ್ ಸಂಕೇತಗಳಿಂದ ಇದನ್ನು ಸೂಚಿಸಿದರೆ ಮತ್ತು ದೃಢೀಕರಿಸಿದರೆ ಅದು ವ್ಯಕ್ತಿಯ ಅಭದ್ರತೆಯನ್ನು ಬಹಿರಂಗಪಡಿಸುತ್ತದೆ Darting ಕಣ್ಣುಗಳು ಜನರ ಸುಳ್ಳು ಹೇಳುವ ನಡವಳಿಕೆಯ ಒಂದಿಗೆ ಸಂಬಂಧ ಹೊಂದಿವೆ ಸಂಶೋಧನೆಗಳು ಸಹ ಸುಳ್ಳು ಹೇಳುವವರು ದೀರ್ಘಕಾಲದವರೆಗೆ ಅಕ್ಷಿ ಸಂಪರ್ಕವನ್ನು ಹಿಡಿದಿಡಲು ಕಲಿತಿರುತ್ತಾರೆ ಎಂದು ಹೇಳುತ್ತವೆ ಆದ್ದರಿಂದ ಅನಗತ್ಯವಾಗಿ ದೀರ್ಘಾವಧಿಯವರೆಗೆ ನೋಟವನ್ನು ಹಿಡಿದಿಟ್ಟುಕೊಳ್ಳುವುದು ಜೊತೆಗೆ ಕಣ್ಣುಗಳನ್ನು ಚುರುಕುಗೊಳಿಸುವುದರಿಂದ ನಾವು ವ್ಯಕ್ತಿಯು ಸುಳ್ಳು ಹೇಳುತ್ತಿದ್ದಾನೆಯೇ ಎಂದು ಕಂಡುಹಿಡಿಯಬಹುದು ಜೊತೆಗೆ stammering ಕಣ್ಣುಗಳು ಅಥವಾ ಮುಚ್ಚಿದ ಕಣ್ಣುಗಳು ದೀರ್ಘಕಾಲದವರೆಗೆ ಕಣ್ಣುಗಳನ್ನು ಮುಚ್ಚಿಡುವ ಕ್ರಿಯೆಯನ್ನು ಸೂಚಿಸುತ್ತದೆ ಇದರರ್ಥ ನಮ್ಮ ಮನಸ್ಸಿನಲ್ಲಿ ನಿಖರವಾಗಿರುವುದನ್ನು ಮಾತನಾಡಲು ನಾವು ಬಯಸುವುದಿಲ್ಲ ಸಂವಹನ ಸಂದರ್ಭದಲ್ಲಿ ಒಟ್ಟಾರೆಯಾಗಿ ನೋಟವನ್ನು ತಪ್ಪಿಸುವುದು ಸಾಮಾನ್ಯವಾಗಿ ನಕಾರಾತ್ಮಕ ಭಾವನೆಗಳೊಂದಿಗೆ ಕೂಡಿರುತ್ತದೆ ಒಬ್ಬ ವ್ಯಕ್ತಿಯು ಬೇಸರ ಅಥವಾ ಆತಂಕದಿಂದ ಕೂಡಿದ್ದರೆ ಕೋಪಗೊಂಡಿದ್ದರೆ ಅಥವಾ ತಾನು ಉಚ್ಚ ಮಟ್ಟದಲ್ಲಿ ಇದ್ದೇನೆಂದು ತೋರಿಸಲು ಕೂಡ ಇತರ ವ್ಯಕ್ತಿಯೆಡೆಗೆ ನೋಟವನ್ನು ತಪ್ಪಿಸಲು ಬಯಸುತ್ತಾನೆ ಆದರೂ ಕೆಲವೊಮ್ಮೆ ನೋಟದ ತಪ್ಪಿಸುವಿಕೆ ಯು ತನ್ನ ಕೆಳಗಿನ ಹೆಚ್ಚು ಅಧೀನ ವ್ಯಕ್ತಿಯನ್ನು ಕಂಡಾಗ ಅಥವಾ ಕೆಲವೊಮ್ಮೆ ಆತಂಕ ಮತ್ತು ಪರಿಸ್ಥಿತಿಯ ತೀವ್ರತೆಯನ್ನು ಕಡಿಮೆ ಮಾಡಲು ಕೂಡ ಒತ್ತಡವನ್ನು ತಗ್ಗಿಸಲು ಕೂಡ ಬಳಸುತ್ತಾರೆ ಇಲ್ಲಿಯವರೆವಿಗೂ ನಾವು ವಿವಿಧ ರೀತಿಯ ಅಕ್ಷಿ ಸಂಪರ್ಕವನ್ನು ನೋಡಿದ್ದೇವೆ ಅವುಗಳಲ್ಲಿ ಧನಾತ್ಮಕ ಅಕ್ಷಿ ಸಂಪರ್ಕವು ಬಹಳ ಮುಖ್ಯವಾಗಿದೆ ನಕಾರಾತ್ಮಕ ಅಥವಾ ಹೊರಳು ಅಕ್ಷಿ ಸಂಪರ್ಕವು ನಕಾರಾತ್ಮಕ ಸಂಗತಿಗಳ ಸಂದೇಶವನ್ನು ರವಾನಿಸುತ್ತದೆ ಆದರೂ ಅಕ್ಯುಲೆಸಿಕ್ಸ್ ಅಥವಾ ಅಕ್ಷಿ ಸಂಪರ್ಕದ ನಡವಳಿಕೆಯ ನಿಜವಾದ ವ್ಯಾಖ್ಯಾನವನ್ನು ಮಾಡಲು ನಾನು ಪುನರುಚ್ಚರಿಸುವುದೇನೆಂದರೆ ಅಕ್ಷಿ ಸಂಪರ್ಕವನ್ನು ಅರ್ಥಮಾಡಿಕೊಳ್ಳುವಾಗ ಇತರ ಆಂಗಿಕ ಭಾಷೆಯ ಸಂಕೇತಗಳನ್ನು ಒಟ್ಟಾರೆಯಾಗಿ ತೆಗೆದುಕೊಂಡು ದೃಢೀಕರಿಸಬೇಕು ಆಂಗಿಕ ಭಾಷೆಯ ಇತರ ಸೂಚನೆಗಳೊಂದಿಗೆ ಕಣ್ಣುಗಳು ಹೇಗೆ ಸಂಪರ್ಕ ಹೊಂದಿವೆ ಮತ್ತು ನಿರ್ದಿಷ್ಟ ತೀರ್ಮಾನಕ್ಕೆ ಬರಲು ನಮಗೆ ಹೇಗೆ ಸಹಾಯ ಮಾಡುತ್ತವೆ ಎಂಬುದು ಆಸಕ್ತಿಕರವಾಗಿದೆ ಮಾತಿನ ವೇಗ ಮತ್ತು ಗ್ರಹಿಕೆಯ ವೇಗದ ನಡುವೆ ವ್ಯತ್ಯಾಸವಿದೆ ಎಂದು ಇಲ್ಲಿ ನಾನು ತಿಳಿಸಲು ಬಯಸುತ್ತೇನೆ ಸಾಮಾನ್ಯವಾಗಿ ನಿಮಿಷಕ್ಕೆ 650 ರಿಂದ 700 ಪದಗಳನ್ನು ಕೇಳುವ ಸಾಮರ್ಥ್ಯವನ್ನು ಒಬ್ಬ ಉತ್ತಮ ವಿದ್ಯಾವಂತ ವ್ಯಕ್ತಿ ಹೊಂದಿರುತ್ತಾನೆ ಆದರೂ ಮಾತಿನ ದರವು ತುಲನಾತ್ಮಕವಾಗಿ ನಿಧಾನವಾಗಿರುತ್ತದೆ ನಾವು ಸಾಮಾನ್ಯವಾಗಿ ನಿಮಿಷಕ್ಕೆ 150ಕ್ಕೂ ಹೆಚ್ಚು ಪದಗಳನ್ನು ಮಾತನಾಡಲು ಸಾಧ್ಯವಿಲ್ಲ ಒಂದು ವೇಳೆ ನಾವು 150ಕ್ಕಿಂತ ಹೆಚ್ಚು ಪದಗಳನ್ನು ಮಾತನಾಡಿದರೆ ಆಗ ಭಾಷಣವು ತುಂಬಾ ವೇಗವಾಗುತ್ತದೆ ಮತ್ತು ಪ್ರೇಕ್ಷಕರಿಗೆ ಸರಿಯಾಗಿ ಗ್ರಹಿಸಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಕೇಳುಗರು ಸರಾಸರಿ ಕೇಳುವ ಸಮಯದ ಮುಕ್ಕಾಲು ಭಾಗವನ್ನು ಹೊಂದಿದ್ದಾರೆ ಎಂದು ಅಂದುಕೊಳ್ಳಬಹುದು ಹಾಗೂ ಕೇಳುವ ಜೊತೆಜೊತೆಗೆ ವಿಷಯವನ್ನು ಹೊಂದಿಸಿ ಮೌಲ್ಯಮಾಪನ ಮಾಡಲು ಕೂಡ ಅವರು ಅದೇ ಸಮಯವನ್ನು ಸ್ವಯಂಚಾಲಿತವಾಗಿ ಬಳಸುತ್ತಾರೆ ಕಿನೆಸಿಕ್ಸ್ ನ ಸಂಕೇತಗಳ ಮೇಲೆ ಗಮನವನ್ನು ಕೇಂದ್ರೀಕರಿಸಲು ಪಕ್ಷಿ ಸಂಪರ್ಕವನ್ನು ಸಾಧಿಸಲು ವಿಷಯದ ಸಂದರ್ಭವನ್ನು ಒಪ್ಪಿಕೊಳ್ಳಲು ಅಥವಾ ತಿರಸ್ಕರಿಸಲು ಸಹ ಅದೇ ಸಮಯವನ್ನು ಬಳಸಲಾಗುತ್ತದೆ ಎಂಬುದನ್ನು ಗಮನಿಸಬೇಕು ಸಾಮಾನ್ಯವಾಗಿ ತಾಳ್ಮೆ ಇಲ್ಲದ ವಿದ್ಯಾರ್ಥಿಗಳು ಅಥವಾ ತಾಳ್ಮೆ ಇರುವ ವಿದ್ಯಾರ್ಥಿಗಳು ತರಗತಿಯಲ್ಲಿ ಭಾಗವಹಿಸುವಾಗ ಯಾವುದೇ ವೃತ್ತಿಪರ ಸಂಭಾಷಣೆಯನ್ನು ಕೇಳುವಾಗಲೂ ಕೂಡ ಭಾಷಣಕಾರನ ಮಾತನ್ನು ನಿಲ್ಲಿಸಿ ಅಥವಾ ಅದಕ್ಕೆ ಅಡ್ಡಿಪಡಿಸಿ ಪ್ರಶ್ನೆಗಳನ್ನು ಕೇಳುತ್ತಾರೆ ಇದು ಸಂವಹನ ವಿಷಯದ ಎಲ್ಲಾ ಅಂಶಗಳನ್ನು ಅರ್ಥಮಾಡಿಕೊಳ್ಳಲು ಈ ರೀತಿ ಮಾಡಲಾಗುತ್ತದೆ ಮಾತುಕತೆ ಅಥವಾ ವಿಷಯ ಮಂಡನೆಯ ಸಮಯದಲ್ಲಿ ಕೇಳುವನು ಮಾತನಾಡುತ್ತಿರುವವರಿಂದ ಮುಖ ತಿರುಗಿಸಿದರೆ ಅವನು ವಿಷಯವನ್ನು ಒಪ್ಪಿಕೊಳ್ಳುತ್ತಿಲ್ಲ ಅಥವಾ ಅದರ ಬಗ್ಗೆ ಅವನದೇ ಆದ ಅಭಿಪ್ರಾಯಗಳನ್ನು ಹೊಂದಿರುತ್ತಾನೆ ಎಂಬುದನ್ನು ಸೂಚಿಸುತ್ತದೆ ಮಾತುಕತೆಯ ಸಮಯದಲ್ಲಿ ಭಾಷಣಕಾರರನ್ನು ನೋಡುವುದು ಆಸಕ್ತಿ ಮತ್ತು ಒಮ್ಮತವನ್ನು ಸಹ ಸೂಚಿಸುತ್ತದೆ ಭಾಷಣಕಾರ ಪ್ರೇಕ್ಷಕರನ್ನು ನೋಡಿದರೆ ಅದು ತನ್ನ ವಿಷಯ ಪರಿಣತಿಯ ಮೇಲಿನ ವಿಶ್ವಾಸವನ್ನು ಮತ್ತು ಪ್ರೇಕ್ಷಕರೊಂದಿಗೆ ವಿಷಯವನ್ನು ಹಂಚಿಕೊಳ್ಳುವ ಬಗೆಗೆ ಮುಕ್ತತೆಯನ್ನು ಸೂಚಿಸುತ್ತದೆ ಆದರೂ ಭಾಷಣಕಾರ ಪ್ರೇಕ್ಷಕರಿಂದ ನೋಟವನ್ನು ಮುರಿದರೆ ವ್ಯಕ್ತಿಯು ತನ್ನ ಪರಿಣತಿಯ ವಿಷಯದ ಬಗ್ಗೆ ಆತ್ಮವಿಶ್ವಾಸ ಹೊಂದಿಲ್ಲ ಅಥವಾ ಸಭಿಕರಿಂದ ಬರುವಂತಹ ಹೆಚ್ಚೆಚ್ಚು ಪ್ರಶ್ನೆಗಳನ್ನು ತಡೆಯಲು ಬಯಸುತ್ತಿದ್ದಾನೆ ಅಥವಾ ಕೆಲವು ಭಾವನೆಗಳನ್ನು ಮರೆಮಾಚಲು ಕೂಡ ಪ್ರಯತ್ನಿಸುತ್ತಿರಬಹುದು ಎಂದು ಅರ್ಥಮಾಡಿಕೊಳ್ಳಬಹುದು ಕೆಲವು ಸನ್ನಿವೇಶಗಳಲ್ಲಿ ವಿಶೇಷವಾಗಿ ವೃತ್ತಿಪರ ಸಂದರ್ಭಗಳಲ್ಲಿ ಸಾಮಾಜಿಕ ಸ್ಥಾನಮಾನವು ಸಹ ಮುಖ್ಯವಾಗಿದೆ ಉನ್ನತ ಸ್ಥಾನಮಾನದ ಜನರು ಇತರ ಜನರು ಹೇಳುವುದನ್ನು ಕೇಳಬೇಕಾದರೆ ನೇರ ಸಂಪರ್ಕವನ್ನು ಹೊಂದಿದೆ ಕೆಳಮುಖವಾಗಿ ನೋಡುತ್ತಾರೆ ಅವರು ವ್ಯಕ್ತಿಯೊಂದಿಗೆ ಮಾತನಾಡುವಾಗ ಅಥವಾ ಅವರಿಗೆ ಕೆಲವು ಸೂಚನೆಗಳನ್ನು ರವಾನಿಸುವಾಗ ತಮ್ಮ ಅಧೀನ ಅಧಿಕಾರಿಗಳನ್ನು ಹೆಚ್ಚು ನೋಡುತ್ತಾರೆ ಈ ಅಂಶವನ್ನು ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ಹಾಗೆಯೇ ಪಕ್ಷಿ ಸಂಪರ್ಕದ ಸಂಕೇತಗಳು ಒಂದಿಗೆ ಆಂಗ್ಲಭಾಷೆಯ ಇತರ ಸಂಕೇತಗಳನ್ನು ಹೊಂದಿಸಿ ಸಂವಹನವನ್ನು ಅರ್ಥಮಾಡಿಕೊಳ್ಳಬೇಕಾಗುತ್ತದೆ ಹಿಂದಿನ ತರಗತಿಯಲ್ಲಿ ನಾವು ನರ ಭಾಷಾ ಸಂಯೋಜನೆ ಅವರು ಪ್ರಾರಂಭಿಸಿದರು ಇದು ನಾವು ನಮ್ಮದೇ ಮನಸ್ಸಿನ ಭಾಷೆಯನ್ನು ಕಲಿಯುವಂತಿದೆ ಎಂದು ಭಾವಿಸಬಹುದು ಕಣ್ಣುಗಳ ಯಾದೃಚಿಕ ಚಲನೆಯು ಭಾಷಣಕಾರನ ಮನಸ್ಸಿನಲ್ಲಿ ನಡೆಯುವ ಸಂವಹನದ ಹಿನ್ನೆಲೆಯ ಪ್ರಕ್ರಿಯೆಗಳನ್ನು ಸೂಚಿಸುತ್ತದೆ ಮತ್ತು ನಂತರ ಇದು ನೋಟದ ದಿಕ್ಕಿನ ಮೂಲಕ ಪ್ರತಿಫಲಿಸುತ್ತದೆ ಎಂದು ತಮ್ಮ ಸಂಶೋಧನೆಯ ಸಹಾಯದಿಂದ ದೃಢೀಕರಿಸಿದ್ದಾರೆ ನಮ್ಮ ಹಿಂದಿನ ತರಗತಿಯಲ್ಲಿ ನಾವು ಇದನ್ನು ವಿವರವಾಗಿ ಚರ್ಚಿಸಿದ್ದೇವೆ ಮತ್ತು ನೀವು ಈ ಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕಂಡುಕೊಳ್ಳಬಹುದು ಈ ಚಿತ್ರವು ನಮಗೆ ಎನ್ಎಲ್ಪಿ ಆವಿಷ್ಕಾರಗಳನ್ನು ಪುನರುಚ್ಚರಿಸಿ ವ್ಯಕ್ತಿಯು ನಿರ್ದಿಷ್ಟ ದಿಕ್ಕನ್ನು ನೋಡುತ್ತಿದ್ದರೆ ಅದು ಏನನ್ನು ಸೂಚಿಸುತ್ತದೆ ಎಂದು ನಾವು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಎಡ ಮತ್ತು ಬಲ ದಿಕ್ಕುಗಳಿಗೆ ನೋಟ ವಿಭಿನ್ನ ರೀತಿಯ ಆಲೋಚನಾ ಕಾರ್ಯವಿಧಾನಗಳನ್ನು ಸೂಚಿಸುತ್ತವೆ ಎಂದು ಅರ್ಥಮಾಡಿಕೊಳ್ಳಬಹುದು NLPಅನ್ನು ಒಂದು ವಿಜ್ಞಾನವಾಗಿದೆ ಟೀಕೆಗೆ ಸ್ಥಾಪಿಸಲಾಗಿದ್ದರೂ NLPಯ ಮೊದಲ ಸೂಚನೆಗಳನ್ನು 1890 ರಲ್ಲಿ ಪ್ರಕಟವಾದ ವಿಲಿಯಂ ಜೇಮ್ಸ್ ರವರ The Principles of Psychology ಯಲ್ಲಿ ಮೊದಲು ಕಾಣುತ್ತೇವೆ ಸಾಮಾನ್ಯವಾಗಿ ಸಾಹಿತ್ಯದ ವಿದ್ಯಾರ್ಥಿಗಳು ಈ ಕೃತಿಯೊಂದಿಗೆ ಪರಿಚಿತರಾಗಿ ಇರುತ್ತಾರೆ ಏಕೆಂದರೆ ಇದು ಮೊದಲ ಬಾರಿಗೆ ಪ್ರಜ್ಞೆಯ ಜರಿ ಎಂಬುದನ್ನು ಉಲ್ಲೇಖಿಸಿದೆ ವಿಲಿಯಂ ಜೇಮ್ಸ್ ಮೊದಲನೆಯ ಬಾರಿಗೆ ಆಲೋಚನಾ ಪ್ರಕ್ರಿಯೆಗಳು ಒಂದಿಗೆ ಕಣ್ಣಿನ ಚಲನೆಗಳ ಸಂಬಂಧವನ್ನು ದಾಖಲಿಸಿದ್ದಾರೆ The Principles of Psychology ಎಂಬ ತನ್ನ ಪುಸ್ತಕದಲ್ಲಿ ಈ ಕುರಿತು ವಿವರಿಸಿದ್ದಾರೆ ಕೇವಲ ದೃಷ್ಟಿಗೋಚರ ಚಿತ್ರದ ಬಗ್ಗೆ ಯೋಚಿಸುವುದರಿಂದಒತ್ತಡಗಳು ಒಮ್ಮುಖ ಗಳು ಭಿನ್ನತೆಗಳು ಮತ್ತು ಕಣ್ಣು ಗುಡ್ಡಗಳಲ್ಲಿನ ಗ್ರಹಿಕೆಯಲ್ಲಿ ಏರಿಳಿತಗಳು ಉಂಟಾಗುತ್ತವೆ ಆದಾಗ್ಯೂ ಈ ಕಲ್ಪನೆಯು 1970 ರವರೆಗೆ ಸುಪ್ತವಾಗಿತ್ತು ನಾನು ಇದೀಗ ತೋರಿಸುವ ವಿಡಿಯೋ ಅಕ್ಷಿ ಸಂಪರ್ಕಕ್ಕೆ ಸಂಬಂಧಿಸಿದಂತೆ ಕಾರ್ಯಗಳನ್ನು ಒಳಗೊಂಡಿದೆ ನಾವು ನಮ್ಮ ಮೆದುಳಿನ ವಿವಿಧ ಭಾಗಗಳಲ್ಲಿ ವಿವಿಧ ಮಾಹಿತಿಗಳನ್ನು ಹೊಂದಿದ್ದೇವೆ ಮತ್ತು ಸಾಮಾನ್ಯವಾಗಿ ನಾವು ಒಂದು ನಿರ್ದಿಷ್ಟ ರೀತಿಯ ಮಾಹಿತಿಯ ಬಗ್ಗೆ ಯೋಚಿಸುತ್ತಿರುವಾಗ ನಮ್ಮ ಕಣ್ಣುಗಳು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಹೋಗುತ್ತವೆ ಹೆಚ್ಚಿನ ಜನರಲ್ಲಿ ಅವರು ತಮ್ಮ ಮೆದುಳಿನಲ್ಲಿ ದೃಷ್ಟಿಗೋಚರ ವಾಗಿ ನೆನಪಿಸಿಕೊಳ್ಳಬಹುದಾದ ಒಂದು ಸ್ಮರಣೆಯ ಬಗ್ಗೆ ಕೇಳಿನೋಡಿ ಅದು ಬಾಲ್ಯದ ಸ್ಮರಣೆ ಯಾಗಿರಬಹುದು ಅವರು ಸ್ನೇಹಿತರೊಡಗೂಡಿ ಆಡುತ್ತಿರುವ ಒಂದು ಸ್ಮರಣೆ ಯಾಗಿರಬಹುದು ಅದನ್ನು ನೆನಪಿಸಿಕೊಳ್ಳುವಾಗ ಅವರು ಮೇಲಕ್ಕೆ ಮತ್ತು ಎಡಕ್ಕೆ ನೋಡುತ್ತಾರೆ ಆದರೆ ಅಂಕಿಅಂಶಗಳು ಅಥವಾ ರೇಖಾತ್ಮಕ ವಿಷಯಗಳ ಬಗ್ಗೆ ನೀವು ಜನರನ್ನು ಕೇಳಿದರೆ ಅಥವಾ ಸಂಖ್ಯೆಗಳನ್ನು ಕೂಡಲು ಕಳೆಯಲು ಹೇಳಿದರೆ ಅವರು ಆಗಾಗ್ಗೆ ಬಲಕ್ಕೆ ನೋಡುತ್ತಾರೆ ಜನರು ಭಾವನಾತ್ಮಕವಾಗಿ ಅಸಮಾಧಾನಗೊಂಡ ಭಾವನೆಯ ಒಂದು ಝರಿಯಲ್ಲಿ ಉತ್ಸಾಹವಿಲ್ಲ ದಿದ್ದರೆ ನೋಟ ಕೆಳಮುಖವಾಗಿ ಬಲಕ್ಕೆ ಇಳಿದಿರುತ್ತದೆ ತಮ್ಮೊಂದಿಗೆ ತಾವೇ ಮಾತನಾಡಿ ಕೊಳ್ಳುವಾಗ ಹಾಗೂ ಅವರು ಏನನ್ನಾದರೂ ಉತ್ತರವನ್ನು ರೂಪಿಸುವಾಗ ಕೆಳಕ್ಕೆ ಮತ್ತು ಎಡಕ್ಕೆ ನೋಡುತ್ತಾರೆ ನೀವು ಯಾವುದಾದರೂ ಶಬ್ದವನ್ನು ಅಥವಾ ಸಂಗೀತವನ್ನು ನೆನಪಿಸಿಕೊಳ್ಳುವಾಗ ನೋಟ ಎಡ ಮತ್ತು ಬಲ ದಿಕ್ಕಿಗೆ ಹರಿಯುತ್ತದೆ ನೀವು ತಡರಾತ್ರಿ 3ಗಂಟೆಗೆ ಮನೆಯಲ್ಲಿ ಮಲಗಿದ್ದರೆ ಶಬ್ದವು ಬೆಕ್ಕೊಂದು ಕಸದಬುಟ್ಟಿ ಯೊಂದಿಗೆ ಆಟವಾಡುತ್ತಿದೆ ಎಂದು ಗ್ರಹಿಸುತ್ತೀರಿ ಇದನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಒಂದು ವೇಳೆ ಶಬ್ದ ಯಾವುದರದು ಎಂದು ನೀವು ಗ್ರಹಿಸಲು ವಿಫಲವಾದರೆ ಬಲಕ್ಕೆ ಮತ್ತು ಎಡಕ್ಕೆ ನೋಟವನ್ನು ಹೊರಳಿಸುತ್ತಾ ನೆನಪಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ ಇಲ್ಲಿಗೆ ಇಷ್ಟು ವಿಚಾರಗಳೊಂದಿಗೆ ನಾವು ಅಕ್ಯುಲೆಸಿಕ್ಸ್ ಅಥವಾ ಅಕ್ಷಿ ಸಂಪರ್ಕದ ಚರ್ಚೆಯನ್ನು ಕೊನೆಗೊಳಿಸುತ್ತೇವೆ ನಮ್ಮ ಮುಂದಿನ ತರಗತಿಯಲ್ಲಿ ನಾವು ವಿವಿಧ ರೀತಿಯ ಕಿನೆಸಿಕ್ಸ್ ಸಂಕೇತಗಳನ್ನು ನೋಡೋಣ ಆಗ ಮತ್ತೊಮ್ಮೆ ಕೆಲವು ನೋಟಗಳನ್ನು ಉಲ್ಲೇಖಿಸುತ್ತೇನೆ